MQTT ಪರಿಚಯ ಈ ಯಾವುದೇ ಪ್ರೋಟೋಕಾಲ್ಗಳ ವಿವರವನ್ನು ನಾವು ಪಡೆಯುವ ಮೊದಲು ನೀವು ಅವುಗಳ ಸಾರವನ್ನು ಸರಿಯಾಗಿ ಪಡೆಯಬೇಕು ಈ ಪ್ರೋಟೋಕಾಲ್ ಗಳನ್ನು ನಾವು ಏಕೆ ಬಯಸುತ್ತೇವೆ ಈಗಾಗಲೇ ಇಂಟರ್ನೆಟ್ ಜಗತ್ತಿನಲ್ಲಿ ಹಲವಾರು ಪ್ರೋಟೋಕಾಲ್ಗಳಿವೆ ನಿಮ್ಮಲ್ಲಿ ಎಚ್ಟಿಟಿಟಿಪಿ ಇದೆ ಅದು ನಾವೆಲ್ಲರೂ ಬಳಸುತ್ತಿರುವ ಅಪ್ಲಿಕೇಶನ್ ಪ್ರೋಟೋಕಾಲ್ ಅತ್ಯಂತ ಜನಪ್ರಿಯ ಪ್ರೋಟೋಕಾಲ್ ಆಗಿದೆ ಮೂಲಭೂತವಾಗಿ ಬ್ರೌಸರ್ಗಳು ಎಚ್ಟಿಟಿಪಿ ಕ್ಲೈಂಟ್ ಗಳಾಗಿವೆ ಮತ್ತು ಆದ್ದರಿಂದ ಬೃಹತ್ ಫೈಲ್ಗಳ ವರ್ಗಾವಣೆಗೆ ಪ್ರೋಟೋಕಾಲ್ ಈಗಾಗಲೇ ಅಸ್ತಿತ್ವದಲ್ಲಿದೆ ನಿಮಗೆ ಎಫ್ಟಿಪಿ ಇದೆ ಮತ್ತು ಎಫ್ಟಿಪಿಯ ಸುರಕ್ಷಿತ ಆವೃತ್ತಿಯು ಎಸ್ಎಫ್ಟಿಪಿ ಆಗಿದ್ದು ಅದು ಮತ್ತೊಂದು ಪ್ರೋಟೋಕಾಲ್ ಆಗಿದೆ ಆದ್ದರಿಂದ ಅದರಂತೆ ಹಲವಾರು ಪ್ರೋಟೋಕಾಲ್ ಗಳಿವೆ ಆದ್ದರಿಂದ ಅಸ್ತಿತ್ವದಲ್ಲಿರುವ ಒಂದು ಪ್ರೋಟೋಕಾಲ್ ಇನ್ನೊಂದನ್ನು ಏಕೆ ಅಳವಡಿಸಿಕೊಳ್ಳಬಾರದು ಮತ್ತು ಏಕೆ ಅವುಗಳನ್ನು ಬಳಸಬಾರದು ಇನ್ನೂ ಹೊಸ ಪ್ರೋಟೋಕಾಲ್ ಗಳನ್ನು ಏಕೆ ರಚಿಸಬಹುದು ಎಂಬ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿರಬಹುದು ಆದ್ದರಿಂದ ನಾವು ಮೊದಲು ಆ ಭಾಗವನ್ನು ಅರ್ಥಮಾಡಿಕೊಳ್ಳಬೇಕು ಅದು ಒಂದು ಮುಖ್ಯ ವಿಷಯವಾಗಿದೆ ಎರಡನೆಯ ವಿಷಯವೆಂದರೆ ಐಒಟಿ ಜಗತ್ತಿನಲ್ಲಿ ನೀವು ಗಮನಿಸಬೇಕಾದ ಒಂದು ನಿರ್ಣಾಯಕ ವಿಷಯವಿದೆ ಅದು ಈ ಪ್ರೋಟೋಕಾಲ್ಗಳ ಅಗತ್ಯಕ್ಕೆ ಕಾರಣವಾಗಿದೆ ಮಾನವ ಪ್ರಚೋದಿತ ಘಟನೆಗಳು ಅಂತರ್ಜಾಲದಲ್ಲಿ ದಟ್ಟಣೆಯನ್ನು ಉಂಟುಮಾಡುತ್ತಿದ್ದ ದಿನಗಳು ಕಳೆದುಹೋಗಿವೆ ಈಗ ಸಾಕಷ್ಟು ದಟ್ಟಣೆಯನ್ನು ಸೃಷ್ಟಿಸಲಿರುವ ಯಂತ್ರಗಳು ಮತ್ತು ಆ ಹೆಚ್ಚಿನ ದಟ್ಟಣೆಯನ್ನು ಬಳಸಲಿರುವ ಯಂತ್ರಗಳ ಯುಗವಾಗಿದೆ ಆದ್ದರಿಂದ ಡೇಟಾ ಮೂಲಗಳು ಮತ್ತು ಡೇಟಾ ಸಿಂಕ್ ಗಳು ಮೂಲಭೂತವಾಗಿ ಇಲ್ಲಿ ಯಂತ್ರಗಳಾಗಿವೆ ಆದ್ದರಿಂದ ಸುರಕ್ಷಿತವಾಗಿ ಡೇಟಾವನ್ನು ಬಿಂದುವಿನಿಂದ ಬಿಂದುವಿಗೆ ವರ್ಗಾಯಿಸಬಹುದೆಂದು ಖಚಿತಪಡಿಸಿಕೊಳ್ಳಲು ಅಸ್ತಿತ್ವದಲ್ಲಿರುವ ಪ್ರೋಟೋಕಾಲ್ ಗಳು ಸೂಕ್ತವಲ್ಲ ಅನೇಕ ಬಾರಿ ಮನುಷ್ಯನನ್ನು ಲೂಪ್ ನಲ್ಲಿ ಇಟ್ಟುಕೊಳ್ಳದಿರುವುದು ಒಳ್ಳೆಯದು ಮತ್ತು ನಾನು ಇತ್ತೀಚೆಗೆ ಒಂದು ಲೇಖನವನ್ನು ಓದಿದ್ದೇನೆ ಪತ್ರಿಕೆಗಳಲ್ಲಿ ಮತ್ತು ಈ ಎಲ್ಲಾ ಧ್ವನಿ ಆಧಾರಿತ ಆಜ್ಞಾ ವ್ಯವಸ್ಥೆಗಳನ್ನು ನೀವು ತಿಳಿದಿರುವಿರಿ ಎಂದು ನನಗೆ ಖಾತ್ರಿಯಿದೆ ಉದಾಹರಣೆಗೆ ನೀವು ಹೊಂದಿರುವ ಆಪಲ್ ಕಂಪನಿಯ 'ಸಿರಿ' ಎನ್ನುವ ಧ್ವನಿ ಆಧಾರಿತ ಆಜ್ಞಾ ವ್ಯವಸ್ಥೆ ಸಾಕಷ್ಟು ಜನಪ್ರಿಯವಾಗಿವೆ ನಂತರ ನೀವು ಅಮೆಜಾನ್ನಿಂದ 'ಅಮೆಜಾನ್ ಎಕೋ' ಎಂಬ ಉತ್ಪನ್ನಗಳನ್ನು ನೋಡಿರಬಹುದು ನೀವು ಸಾಧನದೊಂದಿಗೆ ಮಾತನಾಡಬಹುದಾದಂತಹ ಪರಿಹಾರಗಳನ್ನು ಒದಗಿಸುವ ಇನ್ನೂ ಅನೇಕ ಕಂಪನಿಗಳು ಇವೆ ಮತ್ತು ಈ ರೀತಿಯ ಸಾಧನಗಳು ನಿಮಗೆ ಮಾಹಿತಿಯನ್ನು ನೀಡುತ್ತವೆ ಮತ್ತು ಅಡುಗೆ ಪಾಕವಿಧಾನಗಳ ಬಗ್ಗೆ ಹೇಳುತ್ತವೆ ಅಷ್ಟೇ ಅಲ್ಲ ಇನ್ನಿತರ ಕೆಲವು ವಿಷಯಗಳ ಬಗ್ಗೆ ನಿಮಗೆ ತಿಳಿಸುತ್ತವೆ ಆದ್ದರಿಂದ ಇದು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡುತ್ತದೆ ಎಲ್ಲವೂ ಧ್ವನಿ ಗುರುತಿಸುವಿಕೆಯ ಸುತ್ತಲೂ ಇದೆ ಆದ್ದರಿಂದ ಆ ಜಾಗದಲ್ಲಿ ಸಾಕಷ್ಟು ಐಒಟಿ ಉತ್ಪನ್ನಗಳು ಸಿಗುತ್ತವೆ ಹಿಂದೆ ಸಾಕಷ್ಟು ಕಲಿಕೆಯ ಕಾರ್ಯವಿಧಾನಗಳನ್ನು ಬಳಸುವ ಅಂತಹ ಸಾಧನಗಳ ಬಗ್ಗೆ ನಿಮಗೆ ತಿಳಿದಿರಬಹುದು ಮತ್ತು ಇದು ಅಂತಿಮವಾಗಿ ಬಹಳ ಬುದ್ಧಿವಂತ ಸಾಧನವಾಗಿದೆ ಏಕೆಂದರೆ ಇದು ವಿಭಿನ್ನ ಧ್ವನಿಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಮತ್ತು ಆಜ್ಞೆಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಇನ್ನೂ ನಿಮಗೆ ಹಲವು ಚಟುವಟಿಕೆ ಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಇದೆಲ್ಲವೂ ಒಳ್ಳೆಯದು ಆದರೆ ಅಮೆಜಾನ್ ಎಕೋ ತರಬೇತಿ ಪಡೆಯುವುದನ್ನು ನೀವು ತಿಳಿದಿರುವಿರಿ ಎಂದು ನಾನು ಭಾವಿಸುತ್ತೇನೆ ಎಕೋ ಅಂತಹ ಒಂದು ಸಾಧನ ಅಮೆಜಾನ್ ಕಂಪೆನಿಯದ್ದು ಮತ್ತು ನೀವು ಆಪಲ್ ಕಂಪನಿಯ ಸಿರಿಯನ್ನು ಹೊಂದಿದ್ದೀರಿ ಅದು ನಿಜವಾಗಿ ಅನೇಕ ಫೋನ್ ಉತ್ಪನ್ನಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ ಆದರೆ ನಾನು ಗ್ರಹಿಸಿದ ಪ್ರಕಾರ ಒಂದು ಸ್ವತಂತ್ರ ಸಾಧನಗಳನ್ನು ಹೊಂದಿರುತ್ತದೆ ಆದ್ದರಿಂದ ಧ್ವನಿ ಗುರುತಿಸುವಿಕೆ ಧ್ವನಿ ಆಧಾರಿತ ಆಜ್ಞೆಗಳು ಮತ್ತು ಮುಂತಾದವುಗಳನ್ನು ಆಧರಿಸಿ ಬರುವ ಇತರ ಹಲವು ಸಾಧನಗಳು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಸಿಗುತ್ತವೆ ನೆನಪಿರಲಿ ಒಂದೇ ಪದದ ಬಗ್ಗೆ ಸರಿಯಾದ ಗುರುತಿಸುವಿಕೆ ಆಜ್ಞೆಯನ್ನು ಗುರುತಿಸುವ ರೀತಿಯ ಕ್ರಮಾವಳಿಗಳನ್ನು ನಾನು ನಿಮಗೆ ಉಲ್ಲೇಖಿಸುತ್ತೇನೆ ವಿಶೇಷವಾಗಿ ನಾನು ನಿಮಗೆ ಪ್ರಸ್ತಾಪಿಸುವ ಈ ಡೈನಾಮಿಕ್ ಟೈಮ್ ವಾರ್ಪಿಂಗ್ ಅಲ್ಗಾರಿದಮ್ ಕಂಪನ ಶಕ್ತಿ ಕೊಯ್ಲು ಮಾಡುವ ಬಗ್ಗೆ ನಾವು ಚರ್ಚಿಸುತ್ತಿರುವಾಗ ಡಿಟಿಡಬ್ಲ್ಯೂ ಒಂದು ಚೆನ್ನಾಗಿ ಬಳಸಿದ ಅಲ್ಗಾರಿದಮ್ ಆಗಿದೆ ಈ ಉತ್ಪನ್ನಗಳ ಬಗ್ಗೆ ಒಂದು ಒಳ್ಳೆಯ ವಿಷಯವೆಂದರೆ ಕೆಲವೊಮ್ಮೆ ಹೊರಡಿಸಿದ ಆಜ್ಞೆಯ ಮೂಲಕ ಒಂದು ವ್ಯತ್ಯಾಸವನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ ಅದರ ಮುಂದೆ ಮನುಷ್ಯ ಮಾತನಾಡಲಿ ಅಥವಾ ದೂರದರ್ಶನ ಮಾತನಾಡಲಿ ಇವೆರಡೂ ಸನ್ನಿವೇಶಗಳಲ್ಲಿ ಸಹ ಆಜ್ಞೆಯನ್ನು ಸರಿಯಾಗಿ ಪರಿಪಾಲಿಸುತ್ತದೆ ಆದ್ದರಿಂದ ಇದು ನಿಜವಾದ ಸಮಸ್ಯೆಯಾಗಿದೆ ನೀವು ನೋಡುತ್ತಿರುವ ಟೆಲಿವಿಷನ್ ಧಾರಾವಾಹಿ ಇದ್ದರೆ ಮತ್ತು 911 ಎನ್ನುವ ಎಮರ್ಜೆನ್ಸಿ ಸಂಖ್ಯೆಗೆ ಕರೆ ಮಾಡಲು ಟ್ಯೂನ್ ಆಗಿದ್ದರೆ ಪೊಲೀಸರನ್ನು ಕರೆಯುವಂತಹ ಏನಾದರೂ ಸನ್ನಿವೇಶ ಬಂದರೆ ಏನು ಸಂಭವಿಸಬಹುದು ಮಾತುಗಳು ಟೆಲಿವಿಷನ್ ಧಾರಾವಾಹಿಯ ದೂರದರ್ಶನ ಭಾಗದಿಂದ ಬರುತ್ತಿದೆ ಎಂದು ತಿಳಿಯದೆ ಇಂತಹ ಸಾಧನಗಳು ವಾಸ್ತವವಾಗಿ ಪೊಲೀಸರನ್ನು ಕರೆಯ ಬಹುದು ಈ ರೀತಿಯ ಸಾಧನಗಳೊಂದಿಗೆ ನೀವು ಅನೇಕ ಬಾರಿ ಈ ರೀತಿಯ ಅನವಶ್ಯಕ ಸಮಸ್ಯೆಗಳನ್ನು ಹೊಂದಬಹುದು ಏಕೆಂದರೆ ಅವುಗಳು ಸ್ವಲ್ಪ ಪೆದ್ದು ಸಾಧನಗಳಾಗಿರುತ್ತವೆ ಇತ್ತೀಚೆಗೆ ಒಂದು ಮನೆಯಲ್ಲಿ ಜಗಳ ನಡೆಯಿತು ಆದ್ದರಿಂದ ಆ ಜಗಳದ ಸಮಯದಲ್ಲಿ ಅಲ್ಲಿನ ಸಾಧನವು ಪೊಲೀಸರನ್ನು ಮನೆಗೆ ಕರೆದಿದೆ ಎಂಬ ವಿಷಯವನ್ನು ಕೇಳಿದ್ದೇನೆ ಮತ್ತು ವಾಸ್ತವವಾಗಿ ಇತರ ಜನರು ಸಮಯಕ್ಕೆ ಸರಿಯಾಗಿ ಮನೆಗೆ ಬಂದು ಮನೆಯಲ್ಲಿ ಜಗಳವನ್ನು ತಪ್ಪಿಸಿದರು ಎಂದು ನನಗೆ ತಿಳಿದಿದೆ ಆದ್ದರಿಂದ ಅಂತಹ ಒಳ್ಳೆಯ ಸಂಗತಿಗಳು ಸಹ ಸಂಭವಿಸಬಹುದು ಆದ್ದರಿಂದ ನೀವು ಇದನ್ನು ಅಂತಹ ಸಾಧನಗಳಲ್ಲಿ ದೋಷ ಎಂದು ಕರೆಯುತ್ತೀರಾ ಆದ್ದರಿಂದ ಅದು ನಿಮ್ಮ ಪರವಾಗಿ ಕೆಲಸ ಮಾಡಿದರೆ ಅದು ಮಾನವನ ಪರವಾಗಿ ಕೆಲಸ ಮಾಡಿದರೆ ನಿಸ್ಸಂಶಯವಾಗಿ ಇದು ಉತ್ತಮ ವೈಶಿಷ್ಟ್ಯವಾಗಿದೆ ಹೇಗಾದರೂ ಯಂತ್ರವು ವಾಸ್ತವವಾಗಿ ದತ್ತಾಂಶವನ್ನು ಸಂಗ್ರಹಿಸುತ್ತಿರುವುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿ ಅರ್ಥೈಸಿಕೊಳ್ಳುತ್ತದೆ ಮತ್ತು ಹೊರಗೆ ನಿಮಗೆ ಸಹಾಯ ಮತ್ತು ಬೆಂಬಲ ಬೇಕಾಗಿದೆ ಎಂದು ಹೇಳುತ್ತದೆ ಪೊಲೀಸ್ ಸ್ಟೇಷನ್ನಲ್ಲಿ ಇರುವ ವ್ಯವಸ್ಥೆಯು ಕೂಡ ಒಂದು ಯಂತ್ರವಾಗಿದ್ದು ಅದು ಬಹುಶಃ ಅಲ್ಲಿ ಪೊಲೀಸ ರನ್ನು ಎಚ್ಚರಿಸಿ ಮುಂದಿನ ಹೆಜ್ಜೆಯನ್ನು ತೆಗೆದುಕೊಳ್ಳಲು ಸಹಾಯಮಾಡುತ್ತದೆ ಆದ್ದರಿಂದ ಒಂದು ಯಂತ್ರವು ಡೇಟಾ ವನ್ನು ರವಾನಿಸುತ್ತದೆ ಮತ್ತು ಇನ್ನೊಂದು ಯಂತ್ರ ರವಾನಿಸಿದ ಡೇಟಾವನ್ನು ಪಡೆಯುತ್ತದೆ ಆದ್ದರಿಂದ ಐಒಟಿ ಜಗತ್ತಿನಲ್ಲಿನ ಪ್ರೋಟೋಕಾಲ್ಗಳ ಮೂಲಕ ನಾವು ಈ ರೀತಿಯ ದತ್ತಾಂಶವನ್ನು ಪೂರೈಸಬೇಕಾಗಿರುವುದು ಒಂದು ಪ್ರಮುಖ ಅವಶ್ಯಕತೆಯಾಗಿದೆ ಆದ್ದರಿಂದ ನಾವು ಈ ಪ್ರೋಟೋಕಾಲ್ಗಳ ವಿವರಗಳನ್ನು ಪಡೆಯುವ ಮೊದಲು ಈ ಐಒಟಿ ವ್ಯವಸ್ಥೆಗಳು ನಮ್ಮ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಬಲ್ಲವೇ ಎಂದು ನೋಡಬೇಕು ನಾನು ಒಂದೊಂದಾಗಿ ನಮ್ಮ ಮೂಲಭೂತ ಅವಶ್ಯಕತೆಗಳನ್ನು ಪಟ್ಟಿ ಮಾಡುತ್ತೇನೆ ಇದು ಸಮಗ್ರ ಪಟ್ಟಿ ಅಲ್ಲ ಎಂದು ನಾನು ಭಾವಿಸುತ್ತೇನೆ ಆದರೆ ನಾವು ಯಾವುದೇ ಪ್ರೋಟೋಕಾಲ್ ಚರ್ಚೆಗೆ ಇಳಿಯುವ ಮೊದಲು ಇದು ನಿಮ್ಮನ್ನು ಪ್ರೇರೇಪಿಸಲು ಕಾರಣ ಪ್ರೋಟೋಕಾಲ್ ಮಾನದಂಡವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬೇಕು ಇದು ಬಹುಶಃ ನೀವು ಓದಿದ ಆರ್ಎಫ್ಸಿ ಯ ಸಮಗ್ರತೆಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುತ್ತದೆ ಮತ್ತು ನಂತರ ನೀವು ಆರ್ಎಫ್ಸಿಯ ಅನುಷ್ಠಾನವನ್ನು ಮಾಡಿದರೆ ನೀವು ಪ್ರೋಟೋಕಾಲ್ ಅನ್ನು ಸರಿಯಾಗಿ ಅನುಷ್ಠಾನ ಮಾಡಿದಂತೆಯೇ ಸರಿ ಸಹಜವಾಗಿ ಪ್ರೋಟೋಕಾಲ್ ಅನ್ನು ವಿನ್ಯಾಸಗೊಳಿಸುವುದು ಒಂದು ಭಾಗವಾಗಿದ್ದರೆ ನಂತರ ಪ್ರೋಟೋಕಾಲ್ ಅನುಸರಣೆಯನ್ನು ಪರೀಕ್ಷಿಸುವುದು ಮತ್ತೊಂದು ಭಾಗವಾಗಿದೆ ಇವೆಲ್ಲವೂ ಮೂಲತಃ ಈ ಪ್ರೋಟೋಕಾಲ್ ಗಳ ಕಾರ್ಯಾಚರಣೆಯ ನಿಖರತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ದೋಷಗಳನ್ನು ನಿವಾರಿಸಿ ಮೂಲ ಪ್ರೋಟೋಕಾಲ್ ಅನ್ನು ಗಟ್ಟಿಗೊಳಿಸಲು ತುಂಬಾ ಉಪಯುಕ್ತವಾಗಿವೆ ಪ್ರೋಟೋಕಾಲಿನ ನಿರೀಕ್ಷಿತ ಕಾರ್ಯ ನಿಜವಾಗಿ ಸಂಭವಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಅಂದರೆ ಅನುಸರಣೆಯನ್ನು ನೋಡಲು ಇವುಗಳ ಅವಶ್ಯಕತೆ ಇದೆ ನಂತರ ಪ್ರೋಟೋಕಾಲ್ ನಲ್ಲಿನ ದೋಷಗಳನ್ನು ನೋಡುವುದು ಮತ್ತು ಅವುಗಳನ್ನು ಹೇಗೆ ನಿಭಾಯಿಸಬೇಕು ಎನ್ನುವುದು ನೀವು ಐಒಟಿ ಬಗ್ಗೆ ಮಾತನಾಡುವಾಗ ಸುರಕ್ಷತೆಯನ್ನು ಮನದಲ್ಲಿ ಇಟ್ಟುಕೊಂಡು ಮುಂದುವರಿಯಬೇಕು ಆದ್ದರಿಂದ ಸುರಕ್ಷತೆಯು ಪ್ರೋಟೋಕಾಲ್ ಹೊಂದಿರುವ ದುರ್ಬಲತೆ ಮತ್ತು ಭದ್ರತಾ ಅಂಶಗಳನ್ನು ಬಳಸಿಕೊಳ್ಳುತ್ತದೆ ಎಲ್ಲವನ್ನು ಪರೀಕ್ಷಿಸಬೇಕೆಂದು ನಿಮಗೆ ತಿಳಿದಿರಬೇಕು ಆದ್ದರಿಂದ ನೀವು ಕೆಲವು ರೀತಿಯ ಪ್ರೋಟೋಕಾಲ್ ಫೇಜಿಂಗ್ ಅನ್ನು ಮಾಡಬೇಕಾಗಬಹುದು ಉದಾಹರಣೆಗೆ ಅನೇಕ ಪರೀಕ್ಷಾ ಪ್ರಕರಣಗಳನ್ನು ಪ್ರಯತ್ನಿಸಬೇಕಾಗಬಹುದು ಅಥವಾ ನಿರ್ದಿಷ್ಟ ಲೋಪದೋಷಗಳನ್ನು ನೋಡುವುದರಿಂದ ಪ್ರೋಟೋಕಾಲ್ ಸ್ಟ್ಯಾಕ್ ನ ಬಗ್ಗೆ ನಿಮಗೆ ಹೆಚ್ಚು ತಿಳಿಯುತ್ತದೆ ಆದ್ದರಿಂದ ಐಒಟಿ ಜಗತ್ತಿನಲ್ಲಿ ನೀವು ಮಾಡಬಹುದಾದ ಚಟುವಟಿಕೆ ಬಗ್ಗೆ ನಾನು ಹೇಳುತ್ತೇನೆ ನಾವು ಆ ವಿವರಗಳ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡುವುದು ಬೇಡ ಏಕೆಂದರೆ ಈ ಸೀಮಿತ ಸಮಯದಲ್ಲಿ ನಾವು ಮೊದಲು ಮೂಲ ಪ್ರೋಟೋಕಾಲ್ ಅನ್ನು ಬೇಗನೆ ಡೆಮೊಗೆ ಅರ್ಥಮಾಡಿಕೊಳ್ಳಬೇಕು ನೀವು ಈ ಪ್ರೋಟೋಕಾಲ್ ಅನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಿ ಏಕೆಂದರೆ ನಮ್ಮ ಅಂತಿಮ ಉದ್ದೇಶವೆಂದರೆ ನಾನು ಈ ಪ್ರೋಟೋಕಾಲ್ ಅನ್ನು ಈಗ ಅನುಸರಿಸುವುದರಿಂದ ಸಹಜವಾಗಿ ಒಂದು ವ್ಯವಸ್ಥೆಯನ್ನು ಹೇಗೆ ಶೀಘ್ರವಾಗಿ ನಿರ್ಮಿಸುವುದು ಎಂದು ತಿಳಿದುಕೊಳ್ಳುವುದು ಆಗಿದೆ ಆದ್ದರಿಂದ ನೀವು ಅಂತಿಮವಾಗಿ ಈ ರೀತಿಯ ಗುರಿಯನ್ನು ಹೊಂದಿರಬೇಕು ನಾನು ನಿಜವಾಗಿಯೂ ಪ್ರೋಟೋಕಾಲ್ ಪ್ರವೇಶಿಸುವ ಮೊದಲು ಕೆಲವು ಅವಶ್ಯಕತೆಗಳನ್ನು ಹೇಳುತ್ತೇನೆ ಈಗ ನಾನು ಒಂದು ಹೊಸ ಪುಟವನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನಾನು ಅವಶ್ಯಕತೆಯೊಂದಿಗೆ ಪ್ರಾರಂಭಿಸುತ್ತೇನೆ ಉತ್ತಮ ಪದದ ಕೊರತೆಯಿಂದಾಗಿ ನಾನು ಇಲ್ಲಿರುವ ಈ 'ಕ್ರಿಯಾತ್ಮಕ' ಎನ್ನುವ ಪದವನ್ನು ಬಳಸುತ್ತಿದ್ದೇನೆ ಆದರೆ ತಮ್ಮಲ್ಲಿ ಇದಕ್ಕಿಂತ ಉತ್ತಮ ಪದವಿದೆ ಎಂದು ನೀವು ಭಾವಿಸಿದರೆ ದಯವಿಟ್ಟು ಅದನ್ನು ಉಪಯೋಗ ಮಾಡಿ ಮೊದಲನೆಯದಾಗಿ ಅವರು ನೀವು ವಿನ್ಯಾಸಗೊಳಿಸಿದ ಯಾವುದೇ ಐಒಟಿ ವ್ಯವಸ್ಥೆಯು ಕ್ರಿಯಾತ್ಮಕವಾಗಿರಬೇಕು ಮತ್ತು ಸ್ವಯಂ ಅಳವಡಿಸಿಕೊಳ್ಳಬೇಕು ಉದಾಹರಣೆಗೆ ನೀವು ಕಣ್ಗಾವಲು ಕ್ಯಾಮೆರಾವನ್ನು ತೆಗೆದುಕೊಳ್ಳಿ ಇಂತಹ ಕಣ್ಗಾವಲು ಕ್ಯಾಮೆರಾ ಏನು ಮಾಡುತ್ತದೆ ಮೂಲಭೂತವಾಗಿ ಕ್ಯಾಮೆರಾ ನಾವು ನಿಮ್ಮ ಮನೆಯ ಮುಂದೆ ಇರಿಸಲಾಗಿರುವ ಒಂದು ಸಾಧನವಾಗಿದೆ ಈ ಕ್ಯಾಮೆರಾ 24 X 7 ಸರಿಯಾಗಿ ಮಾನಿಟರಿಂಗ್ ಮಾಡಬೇಕು ಎಂದು ನೀವು ಬಯಸುತ್ತೀರಿ ಅಂದರೆ ನೀವು ಹಗಲಿನಲ್ಲಿ ಉತ್ತಮ ಸೂರ್ಯನ ಬೆಳಕನ್ನು ಹೊಂದಿದ್ದೀರಿ ಮತ್ತು ಸಂಜೆಯ ಸಮಯದಲ್ಲಿ ಕತ್ತಲೆಯಾಗುತ್ತದೆ ಆದ್ದರಿಂದ ನಿಮಗೆ ಇನ್ನೂ ಉತ್ತಮ ಚಿತ್ರಗಳು ಬೇಕಾಗುತ್ತವೆ ಆದರೆ ಸಂಜೆಯ ಉತ್ತಮ ಕಪ್ಪು ಮತ್ತು ಬಿಳಿ ಚಿತ್ರಗಳನ್ನು ನೀವು ಒಪ್ಪಬಹುದು ನೀವು ಕತ್ತಲು ಪರಿಸರದ ಬೆಳಕನ್ನು ಹೆಚ್ಚಿಸಲು ಬಯಸಬಹುದು ಇದರಿಂದ ಕ್ಯಾಮೆರಾ ಸಂವೇದಕವು ಇನ್ನೂ ಉತ್ತಮ ಬಣ್ಣದ ಚಿತ್ರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಆದ್ದರಿಂದ ನಾವು ಶಕ್ತಿ ಕೊಯ್ಲು ಮತ್ತು ದ್ಯುತಿವಿದ್ಯುಜ್ಜನಕ ವ್ಯವಸ್ಥೆಗಳನ್ನು ನೋಡುತ್ತಿರುವಾಗ ಈಗಾಗಲೇ ನಮಗೆ ಲಕ್ಸ್ ಎಂಬ ಒಂದು ಪ್ರಮುಖ ನಿಯತಾಂಕ ಸಿಗುತ್ತದೆ ಆದ್ದರಿಂದ ನೀವು ಖರೀದಿಸಲು ಬಯಸುವ ಕಣ್ಗಾವಲು ಕ್ಯಾಮೆರಾಗೆ ಅವು ಒಂದು ನಿರ್ದಿಷ್ಟತೆಯಾಗಿರುತ್ತವೆ ನಾನು ಕಡಿಮೆ ಲಕ್ಸ್ ಅಡಿಯಲ್ಲಿ ಮೇಲ್ವಿಚಾರಣೆ ಮಾಡಲು ಬಯಸುತ್ತೇನೆ ಆದ್ದರಿಂದ ನೀವು ಹೇಳುವ ಪ್ರಕಾರ 0 001 ಲಕ್ಸ್ ಅನ್ನು ನನ್ನ ಕ್ಯಾಮೆರಾ ಒದಗಿಸುತ್ತದೆ ಇನ್ನೊಬ್ಬ ವ್ಯಕ್ತಿ ನಾನು ನಿಮಗೆ 0 1 ಲಕ್ಸ್ ಅನ್ನು ಮಾತ್ರ ಒದಗಿಸುತ್ತೇನೆ ಎಂದು ಹೇಳುತ್ತಾನೆ ಆದ್ದರಿಂದ ಇದು ಒಂದು ಪ್ರಮುಖ ನಿಯತಾಂಕವಾಗಿದೆ ಈ ಕ್ಯಾಮೆರಾ ಸಂವೇದಕವನ್ನು ಖರೀದಿಸುವ ಮೊದಲು ನೀವು ನೋಡುತ್ತಿರುವ ಇತರ ನಿಯತಾಂಕವೆಂದರೆ ಅದು ಹಗಲು ರಾತ್ರಿ ಕೆಲಸ ಮಾಡಬೇಕು ಕ್ಯಾಮೆರಾವನ್ನು ಖರೀದಿಸುವ ಎಲ್ಲಾ ಗೊಂದಲಮಯ ದತ್ತಾಂಶಗಳ ಮೂಲಕ ನೀವು ಹೋದರೆ ಇದು ಸಾಕಷ್ಟು ವಿವರಣೆಯನ್ನು ನೀಡುತ್ತದೆ ರಾತ್ರಿಯಿಡೀ ಐಆರ್ ಪ್ರಕಾಶವಿದೆ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಐಆರ್ ಪ್ರಕಾಶವನ್ನು ವ್ಯವಸ್ಥೆಯಲ್ಲಿ ನಿರ್ಮಿಸಲಾಗಿದೆ ಆದ್ದರಿಂದ ಲಕ್ಸ್ ತುಂಬಾ ಕಡಿಮೆಯಾದರೆ ಐಆರ್ ಎಲ್ ಈ ಡಿ ಇಲ್ಯುಮಿನೇಷನ್ ಇರುವ ಕ್ಯಾಮೆರಾವನ್ನು ನೀವು ಹೊಂದಿರುತ್ತೀರಿ ಎಂದು ಅರ್ಥ ಮತ್ತು ಎಲ್ಲಾ ರೀತಿಯಿಂದಲೂ ಐಆರ್ ವ್ಯವಸ್ಥೆ ಹೊಂದಿದ ನಾನು ನೋಡಿದ ಒಂದು ಕ್ಯಾಮೆರಾ ಬಗ್ಗೆ ನಿಮಗೆ ಹೇಳುತ್ತಿದ್ದೇನೆ ಆದ್ದರಿಂದ ಇದು ಸ್ಲೈಡಿನಲ್ಲಿ ತೋರಿಸಿದಂತೆ ಒಂದು ಮುಖ್ಯ ಮಸೂರವಾಗಿದೆ ಉಳಿದ ಇವೆಲ್ಲವೂ ಪೋಷಕ ಭಾಗಗಳಾಗಿದ್ದು ಬೆಳಕು ಕಡಿಮೆ ಇದ್ದಾಗ ಕ್ಷಣಾರ್ಧದಲ್ಲಿ ಆನ್ ಆಗುತ್ತವೆ ಹಿಂತಿರುಗಿ ಮತ್ತು ನಿಮ್ಮ ಪದಗಳಾದ "ಡೈನಾಮಿಕ್" ಮತ್ತು "ಸ್ವಯಂ ಹೊಂದಿಕೊಳ್ಳುವ" ಎಂಬ ಶಬ್ದಗಳ ವ್ಯಾಖ್ಯಾನವನ್ನು ಇನ್ನೊಮ್ಮೆ ನೋಡಿ ಇಲ್ಲಿ ಲಕ್ಸ್ ಕಡಿಮೆಯಾಗಿದೆ ಎಂದು ಸುಲಭವಾಗಿ ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಮತ್ತು ತಕ್ಷಣ ನಾನು ಐಆರ್ ಎಲ್ ಈ ಡಿ ಲೈಟ್ ಬದಲಾಯಿಸಬೇಕಾಗಿತ್ತು ಎಂದು ತಿಳಿಯುತ್ತದೆ ಆದ್ದರಿಂದ ನಾನು ಕಣ್ಗಾವಲು ಮಾಡುತ್ತಿರುವ ಪ್ರದೇಶವನ್ನು ಮೂಲಭೂತವಾಗಿ ಐಆರ್ ಎಲ್ ಈ ಡಿ ಲೈಟ್ ನಿಂದ ಬೆಳಕಿಗೆ ತರಲು ಸಾಧ್ಯವಾಗುತ್ತದೆ ಇದರಿಂದಾಗಿ ಕನಿಷ್ಟ ಕಪ್ಪು ಮತ್ತು ಬಿಳಿ ಚಿತ್ರಗಳನ್ನು ಕ್ಯಾಮೆರಾದಿಂದ ತೆಗೆದುಕೊಳ್ಳಬಹುದು ಇನ್ನು ಮೂರನೆಯ ವಿಷಯ ಇದರರ್ಥ ಮೂಲತಃ ದಿನದಲ್ಲಿ ನಿಮಗೆ ಬೇಡವಾದ ಐಆರ್ ಫಿಲ್ಟರ್ ಅನ್ನು ತೆಗೆದುಹಾಕಬೇಕು ಹಗಲಿನಲ್ಲಿ ನೀವು ಐಆರ್ ಬೆಳಕನ್ನು ಬಯಸುವುದಿಲ್ಲ ಏಕೆಂದರೆ ಈಗಾಗಲೇ ಸಾಕಷ್ಟು ಬೆಳಕು ಇದೆ ಮತ್ತು ಗೋಚರಿಸುವ ಬೆಳಕು ಕ್ಯಾಮೆರಾ ಸಂವೇದಕಕ್ಕೆ ಬಣ್ಣದ ಚಿತ್ರಗಳನ್ನು ತೆಗೆದುಕೊಳ್ಳಲು ಸಾಕಷ್ಟು ಒಳ್ಳೆಯದು ಮತ್ತು ರಾತ್ರಿಯಲ್ಲಿ ನೀವು ಪ್ರಕಾಶ ಎಂದು ಭಾವಿಸಿದರೆ ಸರಿಯಲ್ಲ ನೀವು ಯಾವುದೇ ಬಿಳಿ ಬೆಳಕಿಗೆ ಸಮನಾಗಿ ಬೆಳಕನ್ನು ನೀಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾನು ತುಂಬಾ ಜಾಗರೂಕರಾಗಿರುತ್ತೇನೆ ಏಕೆಂದರೆ ಸೂರ್ಯನ ಬೆಳಕಿನ ಸಂಪೂರ್ಣ ವರ್ಣಪಟಲವನ್ನು ಮೀರಿಸಲು ಸಾಧ್ಯವಿಲ್ಲ ನೀವು ರಚಿಸುವ ಯಾವುದೇ ಕೃತಕ ಬಿಳಿ ಬೆಳಕು ಬಣ್ಣದ ಚಿತ್ರಗಳನ್ನು ಸೆರೆಹಿಡಿಯಲು ಸಾಕಾಗುವುದಿಲ್ಲ ನಂತರ ಕ್ಯಾಮೆರಾ ಕಪ್ಪು ಮತ್ತು ಬಿಳಿ ಬಣ್ಣಕ್ಕೆ ಬದಲಾಗಬೇಕು ಮತ್ತು ಆದ್ದರಿಂದ ಕಪ್ಪು ಮತ್ತು ಬಿಳಿ ಬಣ್ಣಕ್ಕೆ ಬದಲಾಯಿಸಿದಾಗ ನಿಮಗೆ ಐಆರ್ ಪ್ರಕಾಶ ಬೇಕು ಆದ್ದರಿಂದ ನೀವು ನಿಜವಾಗಿಯೂ ಮಸೂರದಿಂದ ಐಆರ್ ಫಿಲ್ಟರ್ ಅನ್ನು ನೇರವಾಗಿ ತೆಗೆದುಹಾಕಬೇಕೆಂದು ಬಯಸುತ್ತೀರಿ ಮತ್ತು ಕೃತಕ ಬಿಳಿ ಬೆಳಕನ್ನು ನೀವೀಗ ಸ್ವಿಚ್ ಆನ್ ಮಾಡಿರಿ ಇದರಿಂದ ಈ ಐಆರ್ ಎಲ್ ಈ ಡಿ ಸ್ವಿಚ್ ಆಫ್ ಆಗುವುದಿಲ್ಲ ವಾಸ್ತವವಾಗಿ ನಿಮಗೆ ತಿಳಿದಿರುವಂತೆ ಕ್ಯಾಮೆರಾ ರಾತ್ರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಅದು ಹಗಲಿನ ಕ್ಯಾಮೆರಾದಂತೆ ಕಾರ್ಯನಿರ್ವಹಿಸುತ್ತಿದೆ ದಕ್ಷತೆಯು ಇರುವುದರಿಂದ ಎಲ್ ಈ ಡಿ ಲೈಟಿಂಗ್ ಉತ್ತಮ ಪ್ರಮಾಣದ ಸ್ಪೆಕ್ಟ್ರಮ್ ಅನ್ನು ಒಳಗೊಳ್ಳುತ್ತದೆ ಅಂದರೆ ಕ್ಯಾಮೆರಾ ಬಣ್ಣದ ಮೋಡ್ಗೆ ಹಿಂತಿರುಗಲು ಸಾಧ್ಯವಾಗುತ್ತದೆ ಇದರರ್ಥ ಇಲ್ಲಿ ಡೈನಾಮಿಕ್ ಮತ್ತು ಸೆಲ್ಫ್ ಅಡಾಪ್ಟಿಂಗ್ ಮಾಡಲು ಸಾಧ್ಯವಾಗುತ್ತದೆ ಹಾಗಾದರೆ ಕ್ಯಾಮೆರಾ ಎಂದರೇನು ಕಣ್ಗಾವಲು ಕ್ಯಾಮೆರಾ ಮೂಲಭೂತವಾಗಿ ಚಿತ್ರವನ್ನು ಸೆರೆಹಿಡಿಯುವ ಒಂದು ಸಿಮೋಸ್ ಅಥವಾ ಚಾರ್ಜ್ ಕಪಲ್ಡ್ ಡಿವೈಸ್ ಆಧಾರಿತ ಸಂವೇದಕ ಇರುವ ಒಂದು ಸಾಧನವಾಗಿದೆ ನೀವು ಮೂಲಭೂತವಾಗಿ ಇಮೇಜ್ ಡೇಟಾವನ್ನು ಹೊಂದಿದ್ದೀರಿ ನಂತರ ನೀವು ವೀಡಿಯೊ ಡೇಟಾವನ್ನು ಹೊಂದಿದ್ದೀರಿ ನಿಮಗೆ ವೀಡಿಯೊ ಸ್ಟ್ರೀಮ್ ಬರುತ್ತಿದೆ ಮತ್ತು ಆ ವೀಡಿಯೊ ಸ್ಟ್ರೀಮ್ ಅನ್ನು ಸಂಕುಚಿತಗೊಳಿಸಬೇಕು ಆದ್ದರಿಂದ ನೀವು ಅದನ್ನು ಕೆಲವು ರೀತಿಯಲ್ಲಿ ಎನ್ಕೋಡ್ ಮಾಡಲು ಬಯಸುತ್ತೀರಿ ಮತ್ತು ನೀವು ಸಂಕುಚಿತಗೊಳಿಸಲು ಬಯಸುತ್ತೀರಿ ನಂತರ ನೀವು ಸಂಕುಚಿತ ವೀಡಿಯೊ ವನ್ನು ನೆಟ್ವರ್ಕ್ನಲ್ಲಿ ರವಾನಿಸಲು ಬಯಸುತ್ತೀರಿ ಆದ್ದರಿಂದ ನಾನು ಕ್ಯಾಮೆರಾ ಸೆನ್ಸಾರ್ ಅನ್ನು ಹಾಕುತ್ತೇನೆ ಆದ್ದರಿಂದ ನೀವು ನೇರವಾಗಿ ಪ್ರತಿ ಸೆಕೆಂಡಿಗೆ 30 ಫ್ರೇಮ್ಗಳನ್ನು ಸೆರೆ ಹಿಡಿಯುತ್ತಿದ್ದೀರಿ ಅಂದರೆ ನಿಮ್ಮ ಸೆರೆಹಿಡಿಯುವ ಘಟಕ 30 ಎಫ್ಪಿಎಸ್ ನೀವು ಕೆಲವು ಸಂಕೋಚನ ಸ್ಕೀಮ್ ಎನ್ಕೋಡ್ ಯೋಜನೆಯನ್ನು ಬಳಸುತ್ತಿರುವಿರಿ ಅದು H 264 ಆಗಿರಬಹುದು 264 ಒಂದು ಸ್ಟ್ಯಾಂಡರ್ಡ್ ಎಂದು ನಾನು ಭಾವಿಸುತ್ತೇನೆ ಎಂಪಿ 4 ಸಿಸ್ಟಂಗಳು ನೀವು ಬಯಸುವ ಈ ಸ್ಟ್ಯಾಂಡರ್ಡ್ ಕಂಪ್ರೆಷನ್ ಸ್ಕೀಮ್ಗಳಲ್ಲಿ ಒಂದಾಗಿದೆ ಮತ್ತು ನೀವು ಡೇಟಾ ವನ್ನು ಕೇಂದ್ರ ಸಂಗ್ರಹ ಸಾಧನಕ್ಕೆ ಕಳುಹಿಸಲು ಬಯಸುತ್ತೀರಿ ಏಕೆಂದರೆ ನೀವು ವೀಡಿಯೊ ಸ್ಟ್ರೀಮ್ ಗಳನ್ನು ಆರ್ಕೈವ್ ಮಾಡಲು ಬಯಸುತ್ತೀರಿ ಆದರೆ ಇದನ್ನು ದಿನವಿಡಿ ಅಂದರೆ 24 ಬಾರ್ 7 ರೀತಿಯಲ್ಲಿ ಸಾರ್ವಕಾಲಿಕವಾಗಿ ಮಾಡಲು ಸಾಧ್ಯವಿಲ್ಲ ನೀವು ಈ ಕ್ಯಾಮೆರಾ ವನ್ನು ಮಾನವ ಚಲನೆ ಇದ್ದಾಗ ಮಾತ್ರ ಪ್ರಾರಂಭಿಸಲು ಬಯಸುತ್ತೀರಿ ಆದ್ದರಿಂದ ಈ ಚಲನೆ ಪ್ರಚೋದಿತ ಕ್ಯಾಮೆರಾ ಗಳು ಮುಖ್ಯವಾಗಿ ಪಿಐಆರ್ ಸಂವೇದಕವನ್ನು ಹೊಂದಿರುತ್ತವೆ ಪಿಐಆರ್ ಸಂವೇದಕವು ನಾವು ಮಾಡುವ ಚಲನೆಯನ್ನು ಪತ್ತೆ ಮಾಡುತ್ತದೆ ಮತ್ತು ಚಲನೆಯ ರೆಕಾರ್ಡಿಂಗ್ ಅನ್ನು ಪ್ರಾರಂಭಿಸುತ್ತದೆ ಆನಂತರ ಸಂಕೋಚನವನ್ನು ಮಾಡಿದ ಮೇಲೆ ಅದು ನೆಟ್ವರ್ಕ್ ನಲ್ಲಿ ಪ್ರಸರಣವನ್ನು ಮಾಡುತ್ತದೆ ಈಗ ನಾನು ನೆಟ್ವರ್ಕ್ ವಿಫಲಗೊಳ್ಳುತ್ತದೆ ಎಂದು ಊಹಿಸುತ್ತೇನೆ ಆದ್ದರಿಂದ ನಿಮಗೆ ಸ್ಥಳೀಯ ಶೇಖರಣೆಯ ಅಗತ್ಯವಿದೆ ಈಗ ಕ್ಯಾಮೆರಾ ಮತ್ತೆ ತನ್ನಷ್ಟಕ್ಕೆ ತಾನೇ ಹೊಂದಿಕೊಳ್ಳಬೇಕು ನಾನು ನೆಟ್ವರ್ಕ್ ಡೌನ್ ಆಗಿದೆ ಎಂದು ಈಗಾಗಲೇ ಕಳುಹಿಸಿದ್ದೇನೆ ಡೇಟಾ ವನ್ನು ಸ್ಥಳೀಯ ಶೇಖರಣೆಯಲ್ಲಿ ಇರಿಸಿ ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ ಆದ್ದರಿಂದ ಈ ಕ್ಯಾಮೆರಾ ದ ದೃಷ್ಟಿಕೋನವು ಎಎನ್ಆರ್ ವೈಶಿಷ್ಟ್ಯ ಎಂದು ನಾನು ಭಾವಿಸುತ್ತೇನೆ ಈ ನಿರ್ದಿಷ್ಟ ಅಂಶವನ್ನು ಸಹ ನಾನು ನಿಮಗೆ ಸ್ವಯಂಚಾಲಿತ ನೆಟ್ವರ್ಕ್ ರೆಕಾರ್ಡಿಂಗ್ ಎಂದು ಕರೆಯಲಾಗುವ ಸಾಮಾನ್ಯವಾಗಿ ಬಳಸುವ ಕೆಲವು ಕಮರ್ಷಿಯಲ್ ಹೆಸರುಗಳನ್ನು ನೀಡುತ್ತಿದ್ದೇನೆ ಕೆಲವು ನಿಜವಾದ ವಿಸ್ತರಣೆಯನ್ನು ನಾನು ಮರೆತಿದ್ದೇನೆ ಆದ್ದರಿಂದ ಅಲ್ಲಿ ಒಂದು ಪ್ರಮುಖ ವೈಶಿಷ್ಟ್ಯವಿದೆ ಇದು ಕ್ರಿಯಾತ್ಮಕ ಮತ್ತು ಸ್ವಯಂ ಹೊಂದಾಣಿಕೆ ಎನ್ನುವ ಬಹಳ ಮುಖ್ಯವಾದ ವೈಶಿಷ್ಟ್ಯವಾಗಿದೆ ಮತ್ತು ಇದು ತುಂಬಾ ಉತ್ತಮವಾದ ಐಒಟಿ ಉತ್ಪನ್ನವಾಗಿದೆ ಎಂದು ನೀವು ಯೋಚಿಸಬಹುದು ಪಿ ಐ ಆರ್ ಸಂವೇದಕಗಳು ಮೂಲಭೂತವಾಗಿ ವಿಭಿನ್ನ ತಂತಿಯ ಸಂವೇದಕವನ್ನು ಹೊಂದಿರುತ್ತದೆ ನಾನು ಇದನ್ನು ಈಗಾಗಲೇ ನಿಮಗಾಗಿ ಪ್ರಸ್ತಾಪಿಸಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಇದು ನಿಮಗೆ ಒಂದು ರೀತಿಯ ಪುನರಾವರ್ತನೆ ಇದ್ದಂತೆ ಭೌತಶಾಸ್ತ್ರದಲ್ಲಿ ಪೈರೋಎಲೆಕ್ಟ್ರಿಕ್ ಎಫೆಕ್ಟ್ ಎಂಬ ಪರಿಕಲ್ಪನೆ ಮೂಲಭೂತವಾಗಿ ಇದೆ ಮತ್ತು ನಿಮಗೆ ಬಹಳ ಜನಪ್ರಿಯವಾಗಿ ತಿಳಿದಂತೆ ಇದನ್ನು ಪ್ಯಾಸ್ಸಿವ್ ಇನ್ಫ್ರಾರೆಡ್ ಸೆನ್ಸರ್ ಎಂದೂ ಕರೆಯುತ್ತಾರೆ ಮೂಲಭೂತವಾಗಿ ಇದರ ಅರ್ಥವೇನೆಂದರೆ ಮನುಷ್ಯನು ಎಲ್ಲಾ ಸಮಯದಲ್ಲೂ ಸಾಕಷ್ಟು ಐಆರ್ ವಿಕಿರಣವನ್ನು ಹೊರಸೂಸುತ್ತಿದ್ದಾನೆ ಈ ಐಆರ್ ವಿಕಿರಣವು ಸಂವೇದಕದ ಮುಂದೆ ಕಾಣಿಸಿಕೊಂಡರೆ ಅದು ಮನುಷ್ಯನಿದೆ ಎಂದು ಕಂಡು ಹಿಡಿಯುತ್ತದೆ ಮತ್ತು ಅದು ಚಲನೆಯನ್ನು ಕೂಡ ಗುರುತಿಸುತ್ತದೆ ಸಂವೇದಕಗಳ ಮೂಲಕ ಸಿಗುವ ಈ ಸಿಗ್ನಲ್ ಗಳಿಂದ ಕ್ಯಾಮೆರಾ ವನ್ನು ಶುರು ಮಾಡಿ ನಾವು ರೆಕಾರ್ಡಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತೇವೆ ಆದ್ದರಿಂದ ಕ್ಯಾಮೆರಾ ರೆಕಾರ್ಡಿಂಗ್ ನಲ್ಲಿ ಚಲನೆಯು ಮನುಷ್ಯರಿಂದ ಉಂಟಾಗಿದೆಯೆ ಅಥವಾ ಇತರ ಪ್ರಾಣಿಗಳ ಕಾರಣದಿಂದ ಉಂಟಾಗಿದೆಯೆ ಎಂದು ಚಲನೆಯನ್ನು ಪ್ರತ್ಯೇಕವಾಗಿ ಗುರುತಿಸಲು ಸರಳವಾದ ಪಿಐಆರ್ ವ್ಯವಸ್ಥೆಗಳನ್ನು ಬಳಸಲು ಸಾಕಷ್ಟು ಸಂಶೋಧನೆಗಳು ನಡೆಯುತ್ತಿವೆ ಕ್ಯಾಮೆರಾ ವನ್ನು ಕತ್ತರಿಸುವ ನಾಯಿಯಿದ್ದರೂ ಸಹ ರೆಕಾರ್ಡಿಂಗ್ ಪ್ರಾರಂಭವಾಗಲಿದೆ ಆದ್ದರಿಂದ ನೀವು ಬುದ್ಧಿವಂತ ವ್ಯವಸ್ಥೆಯನ್ನು ನಿರ್ಮಿಸಲು ಬಯಸುತ್ತೀರಿ ಮತ್ತು ಅನೇಕ ಪಿಐಆರ್ ವ್ಯವಸ್ಥೆಗಳನ್ನು ನಿರ್ಮಿಸುವ ಸಲುವಾಗಿ ಸ್ವಲ್ಪ ಸಮಯದ ಶಕ್ತಿ ಮತ್ತು ತಾಂತ್ರಿಕ ಶ್ರಮವನ್ನು ಹೂಡಿಕೆ ಮಾಡುವುದು ಅವಶ್ಯಕವಾಗಿದೆ ಈ ಪಿಐಆರ್ ವ್ಯವಸ್ಥೆಗಳಿಂದ ಬರುವ ಸಂಕೇತಗಳು ಇದು ಮನುಷ್ಯ ಅಥವಾ ಪ್ರಾಣಿಯೇ ಎಂದು ಗುರುತಿಸುವ ಉದ್ದೇಶ ಹೊಂದಿವೆ ಪ್ರಾಣಿ ಇದ್ದರೆ ನೀವು ರೆಕಾರ್ಡಿಂಗ್ ಪ್ರಾರಂಭಿಸುವುದಿಲ್ಲ ಅಂದರೆ ನೀವು ಕ್ಯಾಮರಾ ದಲ್ಲಿ ಹೆಚ್ಚುವರಿ ಬುದ್ಧಿಮತ್ತೆಯನ್ನು ಸೇರಿಸಿದ್ದೀರಿ ಎಂದು ಅರ್ಥ ವೀಡಿಯೊ ಡಾಟಾ ಅನಾಲಿಟಿಕ್ಸ್ ಎನ್ನುವುದು ಕೆಲವು ಪ್ರಮಾಣದ ವಿಶ್ಲೇಷಣೆಗಳ ಚಿತ್ರವನ್ನು ಪಡೆದ ಕ್ಯಾಮೆರಾ ಎಂದು ಅರ್ಥೈಸುತ್ತದೆ ಉದಾಹರಣೆಗೆ ನೀವು ಕ್ಯಾಮೆರಾ ವನ್ನು ನೋಡಿದ ನಂತರ "ಇದು ನಾಯಿ" ಎಂದು ಹೇಳಬಹುದು ಆದರೆ ನಾನು ಅದನ್ನು ಮಾಡಲು ಹೋಗುತ್ತಿಲ್ಲ ನೀವು ಪಿಐಆರ್ ಸಂವೇದಕವನ್ನು ಹೊಂದಿದ್ದೀರಿ ಆದ್ದರಿಂದ ಮುಖ್ಯವಾಗಿ ನಾವು ಪಿಐಆರ್ ಅನ್ನು ಸರಿಯಾಗಿ ತಿಳಿದುಕೊಳ್ಳೋಣ ಅದರಲ್ಲಿ ಚಲಿಸುವ ಅಲ್ಗಾರಿದಮ್ನಿಂದ ಪ್ರಾಣಿ ಮತ್ತು ಮಾನವನ ನಡುವಿನ ಉತ್ತಮ ವರ್ಗೀಕರಣ ಮತ್ತು ಕ್ಲಾಸಿಫೈಯರ್ ಇರುವುದರಿಂದ ನಾನು "ಇದು ನಾಯಿ" ಎಂದು ಕಂಡುಕೊಂಡಿದ್ದೇನೆ ಈಗ ಈ ಪ್ರಾಣಿಯು ಕ್ಯಾಮರಾ ಕ್ಕೆ ಪ್ರಚೋದನೆಯನ್ನು ನೀಡುತ್ತದೆ ಮತ್ತು ನೀವು ಅದು ನಿಜವಾಗಿಯೂ ನಾಯಿಯೇ ಎಂದು ಪರಿಶೀಲಿಸಿ ಹೇಳಿ ನಂತರ ನೀವು ಇಮೇಜ್ ಸೆರೆಹಿಡಿಯುವುದು ಎಂದು ಗುರುತಿಸುತ್ತೀರಿ ಮತ್ತು ನೀವು ವೀಡಿಯೊ ವಿಶ್ಲೇಷಣೆ ಅಥವಾ ಇಮೇಜ್ ಅನಾಲಿಟಿಕ್ಸ್ ಅಲ್ಗಾರಿದಮ್ ಅನ್ನು ಚಲಾಯಿಸುತ್ತೀರಿ ಆದ್ದರಿಂದ ಅದು ನಿಜಕ್ಕೂ ನಾಯಿ ಎಂದು ತಿಳಿದುಕೊಳ್ಳಿ ಒಂದು ವೇಳೆ ಅದು ನಾಯಿಯಾಗಿದ್ದರೆ ನಾನು ಯಾವುದೇ ರೆಕಾರ್ಡಿಂಗ್ ಮಾಡಲು ಹೋಗುವುದಿಲ್ಲ ನಾನು ಹಾರ್ಡ್ ಡಿಸ್ಕ್ ಜಾಗವನ್ನು ಉಳಿಸಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ಐಒಟಿಗೆ ಈ ಕ್ರಿಯಾತ್ಮಕ ಮತ್ತು ಸ್ವಯಂ ಹೊಂದಿಕೊಳ್ಳುವ ವೈಶಿಷ್ಟ್ಯ ಇರಬೇಕಾಗುತ್ತದೆ ಎಂಬುದು ಸ್ಪಷ್ಟವಾಗಿದೆ ಇದು ಬಹಳ ಮುಖ್ಯವಾದ ಅವಶ್ಯಕತೆಯಾಗಿದೆ ಎರಡನೆಯ ವಿಷಯವೆಂದರೆ ಸ್ವಯಂ ಸಂರಚನೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಸಾಫ್ಟ್ವೇರ್ ನವೀಕರಣಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ಸಂವಹನಕ್ಕಾಗಿ ಸಂವೇದನೆಗಾಗಿ ಡ್ಯೂಟಿ ಸೈಕಲ್ ಅನ್ನು ಹೊಂದಿಸುತ್ತೇವೆ ಇದರ ಬಗ್ಗೆ ನಾನು ನಿಮಗೆ ಒಂದು ಸರಳ ಉದಾಹರಣೆಯನ್ನು ನೀಡುತ್ತೇನೆ ತಾಪಮಾನವನ್ನು ಮಾನಿಟರ್ ಮಾಡುವ ಸಂವೇದಕವಿದೆ ನೀವು ಸಂಯೋಜಿಸಿರುವ ಒಂದು ಬ್ಯಾಂಡ್ ಇದೆ ಕಡಿಮೆ ಮಿತಿ ಮತ್ತು ಮೇಲಿನ ಮಿತಿಗಳನ್ನು ನೀವಿಲ್ಲಿ ನೋಡಬಹುದು ಈ ಬ್ಯಾಂಡ್ನೊಳಗೆ ತಾಪಮಾನವು ಇರುವವರೆಗೂ ಒಳ್ಳೆಯದು ನಾನು ಕೆಲವು ಉದಾಹರಣೆಗಳನ್ನು ಹೇಳುತ್ತಿದ್ದೇನೆ ಕಡಿಮೆ ರೆಸಲ್ಯೂಶನ್ನಲ್ಲಿ ಇದನ್ನು 16 ಬಿಟ್ ಅಥವಾ 24 ಬಿಟ್ ಮಾಡಬೇಡಿ 8 ಬಿಟ್ ಮಾಡಿ ಬಹುಶಃ 6 ಬಿಟ್ ತುಂಬಾ ಕಡಿಮೆ ರೆಸಲ್ಯೂಶನ್ ಅನಿಸುತ್ತದೆ ಆದರೆ ತಾಪಮಾನದ ಮೌಲ್ಯ ಈ ಬ್ಯಾಂಡಿ ನಲ್ಲಿ ಮೇಲಕ್ಕೆ ಅಥವಾ ಕೆಳಕ್ಕೆ ಚಲಿಸಲು ಪ್ರಾರಂಭಿಸಿದಾಗ ನೀವು ಸ್ವಲ್ಪ ಹೆಚ್ಚು ಆಕ್ರಮಣಕಾರಿಯಾಗಿ ಅದರ ಮೌಲ್ಯವನ್ನು ನಿಯಂತ್ರಣ ಮಾಡಲು ಬಯಸುತ್ತೀರಿ ನೀವು ಅದನ್ನು ಕಾನ್ಫಿಗರ್ ಮಾಡದ ಹೊರತು ನಿಮ್ಮ ಸಿಸ್ಟಮ್ನ ಡ್ಯೂಟಿ ಸೈಕಲ್ ಅನ್ನು ಬದಲಾಯಿಸಲು ನಿಮಗೆ ಸಾಧ್ಯ ಆಗುವುದಿಲ್ಲ ಹೀಗೆ ಮಾಡುವುದರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ತಾಪಮಾನವನ್ನು ನಿಯಂತ್ರಣ ಮಾಡಲು ಸಾಧ್ಯವಾಗುತ್ತದೆ ಈಗ ಮೂರನೆಯ ವಿಷಯವೆಂದರೆ ನೀವು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೊಂದಿರುವ ಜಗತ್ತಿನಲ್ಲಿ ವಾಸಿಸುತ್ತೀರಿ ಆದ್ದರಿಂದ ಇದರರ್ಥ ಯಾವುದೇ ಮಾರಾಟಗಾರನಾಗಿರಲಿ ಅವನು ಉಪಯೋಗಿಸುವ ಯಾವುದೇ ಪ್ರೋಟೋಕಾಲ್ ಆಗಿದ್ದರೂ ಕೂಡ ಅದರಲ್ಲಿ ಸಂವೇದಕಗಳು ಒಂದರ ಜೊತೆಗೆ ಇನ್ನೊಂದು ಮಾತನಾಡಲು ಸಾಧ್ಯ ಆಗಬೇಕು ಎಲ್ಲಾ ಸಂವಹನವನ್ನು ನಾನು ಮಾತ್ರ ಮಾಡಲಿದ್ದೇನೆ ಎಂದು ನೀವು ಹೇಳುವ ಯಾವುದೇ ಮಾರ್ಗವಿಲ್ಲ ಇದು ಮತ್ತು ಇದು ಕೆಲಸ ಮಾಡುವುದಿಲ್ಲ ನೀವು ಮುಚ್ಚಿದ ಮಾನದಂಡದಂತೆ ಮಾಡಿದರೆ ನೀವು ಯಾವುದೇ ಹೆಚ್ಚಿನ ಸುಧಾರಣೆ ಮಾಡಲು ಸಾಧ್ಯ ಆಗುವುದಿಲ್ಲ ಮತ್ತು ನೀವು ಯಾವುದಕ್ಕೂ ಆ ಒಬ್ಬ ಮಾರಾಟಗಾರರಿಗೆ ಬದ್ಧರಾಗಿರುತ್ತೀರಿ ಮತ್ತು ಆ ಮಾರಾಟಗಾರನು ಒಂದು ವೇಳೆ ತನ್ನ ವ್ಯವಹಾರವನ್ನು ಕೊನೆಗೊಳಿಸಿದರೆ ಆಗ ನೀವು ಎಲ್ಲಾ ಸಾಧನಗಳೊಂದಿಗೆ ಸಿಲುಕಿಕೊಂಡಿದ್ದೀರಿ ಎಂದು ಅರ್ಥ ಏಕೆಂದರೆ ಆ ಮಾರಾಟಗಾರರಿಂದ ಖರೀದಿಸಲಾದ ನಿರ್ದಿಷ್ಠ ಸಾಧನೆಗಳು ಇತರ ಸಾಧನಗಳೊಂದಿಗೆ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಆದ್ದರಿಂದ ನೀವು ಆ ರೀತಿಯ ವ್ಯವಹಾರದೊಂದಿಗೆ ದೊಡ್ಡ ಮಟ್ಟಿನ ಯಶಸ್ಸು ಮತ್ತು ಸ್ಕೇಲೆಬಿಲಿಟಿ ಪಡೆಯುವುದು ಕಷ್ಟವಾಗುತ್ತದೆ ಆದ್ದರಿಂದ ನೀವು ಇಂಟರ್ ಆಪರೇಬಲ್ ಸಂವಹನವನ್ನು ಬಯಸಬಹುದು ಒಳ್ಳೆಯದು ನಾಲ್ಕನೆಯ ವಿಷಯ ಅನನ್ಯ ಗುರುತಿನದ್ದು ಇದು ನಿಮ್ಮ ಅಧಾರ್ ಕಾರ್ಡ್ನಂತಿದೆ ಇದು ನಿಮಗೆ ಅನನ್ಯವಾಗಿರುವ ಐಒಟಿ ಜಗತ್ತಿನ ಒಂದು ಸಂಖ್ಯೆ ಆಗಿದೆ ನೀವು ಐಪಿ ಸ್ಟಾಕ್ ಹೊಂದಿದ್ದರೆ ಮತ್ತು ಅದು ಐಪಿವಿ 6 ಆಗಿದ್ದರೆ ತುಂಬಾ ಒಳ್ಳೆಯದು ಆದರೆ ಒಂದು ಸಣ್ಣ ನಿರ್ಬಂಧಿತ ಐಒಟಿ ಸಾಧನದಲ್ಲಿ ಪೂರ್ಣ ಪ್ರಮಾಣದ ಐಪಿವಿ 6 ಸ್ಟ್ಯಾಕ್ ಅನ್ನು ಹೊಂದುವುದು ಸಾಧ್ಯವಿಲ್ಲ ಏಕೆಂದರೆ ಅಲ್ಲಿ ಮೆಮೊರಿ ನಿರ್ಬಂಧಿತವಾಗಿದೆ ಗಾತ್ರವು ನಿರ್ಬಂಧಿತವಾಗಿದೆ ಆದರೆ ಸಿಸ್ಟಮ್ ನ ಜೀವಿತಾವಧಿಯನ್ನು ಸುಧಾರಿಸಬೇಕೆಂದರೆ ನಿಮಗೆ ಐಪಿವಿ 6 ಬೇಕು ಆದ್ದರಿಂದ ನೀವು ನಿರ್ಬಂಧಿತ ಐಪಿವಿ 6 ಅನ್ನು ಬಳಸಬೇಕು ಮತ್ತು ನೀವು ಝಿಗ್ ಬೀ ನಂತಹ ಮ್ಯಾಕ್ ಲೇಯರ್ ಪ್ರೋಟೋಕಾಲ್ ಅನ್ನು ತಿಳಿದುಕೊಳ್ಳಿ ಆದ್ದರಿಂದ ವಾಸ್ತವವಾಗಿ 6 ಲೋ ಪ್ಯಾನ್ ಎಂಬ ಪ್ರೋಟೋಕಾಲ್ ಪ್ರಯೋಜನಕಾರಿಯಾಗಿದೆ ಇಲ್ಲಿ 6 ಲೋ ಪ್ಯಾನ್ ಎಂದರೆ ಐಪಿವಿ 6 ಲೋ ಪವರ್ ಪವರ್ ಪರ್ಸನಲ್ ಏರಿಯಾ ನೆಟ್ವರ್ಕ್ ಎಂದು ಅರ್ಥ ಆದ್ದರಿಂದ ನೀವು ಇನ್ನು ಮುಂದೆ ನಾನು ಐಪಿವಿ 4 ಅಲ್ಲ ಅನನ್ಯ ಗುರುತನ್ನು ನೋಡುತ್ತಿರಬೇಕು ಆದರೆ ನಿಜಕ್ಕೂ ನಾನು ಐಪಿವಿ 6 ನಾನು ಅನ್ನು ಬಯಸುತ್ತೇನೆ ಆದ್ದರಿಂದ ನಾನು ಈ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಉದಾರವಾಗಿರುತ್ತೇನೆ ಏಕೆಂದರೆ ನಾವು ಇದನ್ನು ಈಗಲೂ ಸ್ವಲ್ಪಮಟ್ಟಿಗೆ ಬಳಸುತ್ತೇವೆ ವಾಸ್ತವವಾಗಿ ನಾವೆಲ್ಲರೂ ಐಪಿವಿ 4 ನೊಂದಿಗೆ ಚಿರಪರಿಚಿತರಾಗಿದ್ದೇವೆ ಮತ್ತು ಇದು ಖಾಸಗಿ ಐಪಿ ಗೆ ಸೀಮಿತವಾಗಿದೆ ಅಥವಾ ಇದು ನಿಮಗೆ ತಿಳಿದಿರುವ ಆಧಾರಿತ ವ್ಯವಸ್ಥೆಗಳಲ್ಲಿ 10 xx xx ಶ್ರೇಣಿಯಾಗಿದೆ ಅಥವಾ ಅದು 192 168 ಆಗಿದ್ದರೆ ವರ್ಗ ಬಿ ಇದು ವರ್ಗ ಎ ಇದು ವರ್ಗ ಬಿ ಅಥವಾ ಇನ್ನೂ 168 ಇದೆ ಎಂದು ನಾನು ಭಾವಿಸುತ್ತೇನೆ ಹೇಗಾದರೂ ಇದು ವರ್ಗ ಎ ಮತ್ತು ಇದು ವರ್ಗ ಬಿ ಎನ್ನುವುದನ್ನು ನೀವು ಸ್ಲೈಡಿನಲ್ಲಿ ನೋಡಬಹುದು ಆದ್ದರಿಂದ ಅದು IP ನ ಸಂದರ್ಭದಲ್ಲಿ ಖಾಸಗಿ IPv4 ಆಗಿರಬಹುದು ಮತ್ತು ಅದು ನಿರ್ಬಂಧಿತ ಪರಿಸರವಾಗಿದ್ದರೆ ನಿಮ್ಮ ಎಲ್ಲಾ ಸಂವೇದನೆ ಮತ್ತು ಸಂವಹನ ಪ್ರೋಟೋಕಾಲ್ಗಳಿಗಾಗಿ ಜಿಗ್ಬೀ ರೀತಿಯ ಮೋಡ್ಗಳು ಅಥವಾ ಜಿಗ್ಬೀ ರೀತಿಯ ಸಾಧನಗಳು ನಂತರ ಅದು 6 ಲೋ ಪ್ಯಾನ್ ಆಗಿರಬೇಕು ಸರಿ ನಂತರ ಇತರ ಐದನೆಯ ವಿಷಯವನ್ನು ನಾವು ನೋಡೋಣ ಐದನೆಯ ವಿಷಯ ನಿಜಕ್ಕೂ ಸಂಯೋಜನೆಗೆ ಸಂಬಂಧಿಸಿದೆ ಮತ್ತು ಇದು ಮಾಹಿತಿ ಜಾಲಕ್ಕೆ ಸಂಯೋಜಿಸಲ್ಪಟ್ಟಿದೆ ಮಾಹಿತಿ ನೆಟ್ವರ್ಕ್ ಬಗ್ಗೆ ನಾವು ಹೇಳುತ್ತಿರುವುದನ್ನು ನೆನಪಿಡಿ ನಾವು ಮಾಹಿತಿ ನೆಟ್ವರ್ಕ್ ವ್ಯವಸ್ಥೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಸ್ಮಾರ್ಟ್ ಕೆಲಸಗಳನ್ನು ಮಾಡುವುದು ನಿಮ್ಮ ಬಗ್ಗೆ ಅಥವಾ ಸಾಮೂಹಿಕ ಬುದ್ಧಿಮತ್ತೆಯ ಬಗ್ಗೆ ಅಲ್ಲ ಇದು ಸ್ಮಾರ್ಟ್ ಮತ್ತು ಬುದ್ಧಿವಂತಿಕೆಯ ವಿಷಯವಾಗಿದೆ ಇದು ಸಾಮಾನ್ಯವಾಗಿ ಬಹಳ ವ್ಯಕ್ತಿನಿಷ್ಠ ವಿಷಯವಾಗಿದೆ ಆದರೆ ನನ್ನ ದೃಷ್ಟಿಯಲ್ಲಿ ಇವೆರಡು ವಿಷಯಗಳು ವಿಭಿನ್ನವಾಗಿವೆ ಏಕೆಂದರೆ ನೀವು ಮೊದಲು ಎದುರಿಸದ ಸನ್ನಿವೇಶಕ್ಕಾಗಿ ಹೊಸ ಸನ್ನಿವೇಶದ ಬಗ್ಗೆ ಆಳವಾಗಿ ಯೋಚಿಸಬೇಕು ಆದ್ದರಿಂದ ಇದರರ್ಥ ನಿಮಗೆ ಅಲ್ಲಿ ಬುದ್ಧಿವಂತಿಕೆ ಬೇಕು ಆದರೆ ಚುರುಕುತನವು ಸ್ವಾಯತ್ತವಾಗಿ ಕೆಲಸಗಳನ್ನು ಮಾಡುತ್ತಿದೆ ಮತ್ತು ಕೆಲವು ವಿಷಯಗಳನ್ನು ಪ್ರೋಗ್ರಾಂಗಳು ನೋಡಿಕೊಳ್ಳುತ್ತಿದೆ ನೀವು ಸ್ಮಾರ್ಟ್ ಸೆನ್ಸಾರ್ ಎಂದು ಹೇಳಿದರೆ ಅದು ಅನೇಕ ಕೆಲಸಗಳನ್ನು ಸ್ವಯಂಚಾಲಿತವಾಗಿ ಮಾಡಬಹುದು ಎಂದು ನೀವು ಹೇಳುತ್ತೀರಿ ನಾನು ನಿಮಗೆ ಪ್ರಸ್ತಾಪಿಸಿದ ಕ್ಯಾಮೆರಾ ಸಂವೇದಕ ಸ್ವಯಂಚಾಲಿತವಾಗಿ ಕೆಲಸ ಮಾಡುತ್ತಿದೆ ಎಂದು ಹೇಳೋಣ ನಿಜವಾಗಿಯೂ ಬುದ್ಧಿವಂತಿಕೆಯೆಂದರೆ ಕ್ಯಾಮೆರಾ ಸಂವೇದಕವು ಮೊದಲು ನೋಡದೆ ಇರುವಂತಹ ಚಿತ್ರವು ಸೆರೆಹಿಡಿಯಲ್ಪಟ್ಟಾಗ ಅದು ಆ ಪರಿಸ್ಥಿತಿಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎನ್ನುವುದು ಮುಖ್ಯವಾಗುತ್ತದೆ ಮತ್ತು ಬಹುಶಃ ಇದು ನಿಜವಾಗಿಯೂ ಉತ್ತಮ ಬುದ್ಧಿವಂತ ವ್ಯವಸ್ಥೆ ಎಂದು ಅರ್ಥೈಸಬಹುದು ಐಒಟಿ ಜಗತ್ತಿನಲ್ಲಿ ನಾನು ಹೇಳುತ್ತೇನೆ ಒಂದು ಘಟಕದಿಂದ ಅದನ್ನು ಸಾಧಿಸುವುದು ತುಂಬಾ ಕಷ್ಟ ಅದು ಸಾಮೂಹಿಕ ನೋಡ್ಗಳ ಗುಂಪಾಗಿರಬೇಕು ಅದು ಅಂತಿಮವಾಗಿ ನಿಮಗೆ ಈ ಸಾಮೂಹಿಕ ಬುದ್ಧಿಮತ್ತೆಯನ್ನು ನೀಡಲು ಕಾರಣವಾಗುತ್ತದೆ ಏಕೆಂದರೆ ನೀವು ಸಂಗ್ರಹದ ಬಗ್ಗೆ ಮಾತನಾಡುವಾಗ ಹೊರಹೊಮ್ಮುವ ಈ ಸನ್ನಿವೇಶಗಳು ಏನನ್ನಾದರೂ ಸಾಧಿಸಲು ನೋಡ್ಗಳ ಮತ್ತು ವ್ಯವಸ್ಥೆಯ ಒಟ್ಟಾರೆ ಸಾಮೂಹಿಕ ಬುದ್ಧಿಮತ್ತೆಯನ್ನು ಸೇರಿಸಬಹುದು ಆದ್ದರಿಂದ ಇದು ಈಗ ಬುದ್ಧಿವಂತ ವ್ಯವಸ್ಥೆಗಳು ಅಥವಾ ಐಒಟಿ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡುವ ಸೇವ್ ಆಗಿದೆ ಸ್ಮಾರ್ಟ್ನೆಸ್ ಇದು ಒಂದು ಭಾಗವಾದರೆ ಬುದ್ಧಿವಂತಿಕೆಯಿಂದ ಕೂಡಿರುವುದು ಎನ್ನುವುದು ಇನ್ನೊಂದು ಭಾಗವಾಗಿದೆ ಇದರ ಅರ್ಥ ಅಗತ್ಯವಿರುವ ಗುರಿಯನ್ನು ಪೂರೈಸಲು ಬುದ್ಧಿವಂತಿಕೆಯಿಂದ ಮಾಡಲು ಸಮರ್ಥವಾಗಿರುವ ಸಾಮೂಹಿಕ ಸಾಧನಗಳ ಬಳಕೆಯು ಅಗತ್ಯವಾಗಿದೆ ಬಹಳ ಸಣ್ಣ ಸಾಧನಗಳು ತುಂಬಾ ಸ್ಮಾರ್ಟ್ ಇರಬಹುದು ಆದರೆ ಕೆಲವು ಸಮಯದಲ್ಲಿ ಈ ಸ್ಮಾರ್ಟ್ ಸಾಧನಗಳು ಒಟ್ಟಾಗಿ ದೊಡ್ಡ ಬುದ್ಧಿಮತ್ತೆಯ ಗುರಿಯನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈ ಪ್ರತಿಯೊಂದು ನೋಡ್ಗಳು ಸಂಗ್ರಹಿಸಿದ ಎಲ್ಲಾ ಡೇಟಾವನ್ನು ನೀವು ಪಾರದರ್ಶಕ ರೀತಿಯಲ್ಲಿ ಪಡೆಯಬೇಕು ಒಟ್ಟಿಗೆ ಅವು ಸಾಮೂಹಿಕ ಬುದ್ಧಿಮತ್ತೆಯನ್ನು ಒದಗಿಸುತ್ತವೆ ಅಂದರೆ ವೈಯಕ್ತಿಕವಾಗಿ ಈ ಸ್ಮಾರ್ಟ್ ಸಾಧನಗಳಿಗೆ ಕೆಲವು ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಆದರೆ ಅವುಗಳು ಒಟ್ಟಿಗೆ ಸೇರಿದಾಗ ಅಗತ್ಯವಾದ ಗುರಿಯ ವಿಷಯಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ MQTT ಮೆಸೇಜ್ ಕ್ಯೂ ಟೆಲಿಮೆಟ್ರಿ ವರ್ಗಾವಣೆ ಎಂದು ಕರೆಯಲ್ಪಡುವ ಮೊದಲ ಐಒಟಿ ಪ್ರೋಟೋಕಾಲ್ ಅನ್ನು ಸಣ್ಣ ಪರಿಚಯದೊಂದಿಗೆ ಸಣ್ಣ ತುಣುಕುಗಳಲ್ಲಿ ಸಿಸ್ಟಮ್ನ ಪ್ರದರ್ಶನವನ್ನು ನೋಡೋಣ ನಾವು ಡೆಮೊಗೆ ಹೋಗುವ ಮೊದಲು ನಾನು ನಿಮಗೆ ಸ್ವಲ್ಪ ವಿವರಣೆಯನ್ನು ನೀಡುತ್ತೇನೆ ಇದು ಮೂಲತಃ ತುಂಬಾ ಹಗುರವಾದ ತೂಕದ ಹೂಪ್ಸ್ ಅನ್ನು ಉಜ್ಜುವ ಲಘು ತೂಕದ ಮೆಸೇಜಿಂಗ್ ಪ್ರೋಟೋಕಾಲ್ ಆಗಿದೆ ಇದು ಬಹಳ ಮುಖ್ಯವಾದ ಮಾದರಿಯನ್ನು ಆಧರಿಸಿದೆ ಇದರ ವಿವರಣೆಯನ್ನು ಅರ್ಥಮಾಡಿಕೊಳ್ಳಲು ನೀವು ಸಾಕಷ್ಟು ಸಮಯವನ್ನು ಕಳೆಯಬೇಕು ಎಂದು ನಾನು ಭಾವಿಸುತ್ತೇನೆ ಇದನ್ನು ಪಬ್ಲಿಶ್ ಸಬ್ ಸ್ಕ್ರೈಬ್ ಎಂದು ಕರೆಯಲಾಗುತ್ತದೆ ಇದು ಈ ಸಂಪೂರ್ಣ ಪ್ರೋಟೋಕಾಲ್ ಬಗ್ಗೆ ವಿವಿಧ ವಿವರಗಳನ್ನು ಹೇಳುತ್ತದೆ ಇದು ಖಂಡಿತವಾಗಿಯೂ ಕ್ಲೈಂಟ್ ಸರ್ವರ್ ಆಗಿದೆ ಮತ್ತು ಸಣ್ಣ ಐಒಟಿ ನೆಟ್ವರ್ಕ್ಗಳಿಗೆ ಇದು ಬಹಳ ಸೂಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಐಒಟಿಗಾಗಿ ವಿನ್ಯಾಸ ಎಂದರೆ ನಾನು ಎಂಕ್ಯೂಟಿಟಿಯನ್ನು ಬಳಸಬೇಕೆ ಅಥವಾ ನಾನು ಬೇರೆ ಯಾವುದನ್ನಾದರೂ ಬಳಸಬೇಕೆಂದರೆ ಎಂಬ ಪ್ರಶ್ನೆಯು ನಿಮಗೆ ಒಂದು ಹಂತದಲ್ಲಿ ಉದ್ಭವ ಆಗುತ್ತದೆ ಒಳ್ಳೆಯದು ಇದರ ಉತ್ತರವು ನಾನು ಯಾವಾಗಲೂ ಹೇಳುವಂತೆ "ಇಟ್ ಡಿಪೆಂಡ್ಸ್" ಎಂದು ಆಗಿದೆ ಆದರೆ ನೀವು ಕೇವಲ "ಇಟ್ ಡಿಪೆಂಡ್ಸ್" ಎಂದು ಹೇಳಲಾಗದು ಏಕೆಂದರೆ ನೀವು ನಿಜವಾಗಿ ಏನನ್ನು ಸಾಧಿಸಲು ಬಯಸುತ್ತೀರಿ ಮತ್ತು ಅದು MQTT ಆಗಿರಬೇಕೆ ಅಥವಾ ಅದು ಮತ್ತೊಂದು IoT ಪ್ರೋಟೋಕಾಲ್ ಆಗಿರಬೇಕೆ ಎಂಬ ಇತ್ಯಾದಿ ವಿಷಯಗಳಿಗೆ ಅನುಗುಣವಾಗಿ ನಿಮ್ಮ ತರ್ಕವು ಇರಬೇಕಾಗುತ್ತದೆ ಈಗ ತ್ವರಿತವಾಗಿ ಸಾರಾಂಶವನ್ನು ಹೇಳುತ್ತೇನೆ ಇದು ಕೋ ಅಪ್ಲಿಕೇಶನ್ ಎಂದು ಕರೆಯಲ್ಪಡುವ ನಿರ್ಬಂಧಿತ ಅಪ್ಲಿಕೇಶನ್ ಪ್ರೋಟೋಕಾಲ್ ಆಗಿದೆ ಯಾವ ಪ್ರೋಟೋಕಾಲ್ ಅನ್ನು ಉಪಯೋಗಿಸಬೇಕು ಎಂಬುದನ್ನು ನಾವು ಮುಂದೆ ಹೋದಂತೆ ನೋಡುತ್ತೇವೆ ಆದರೆ ನಾನು ನಿಮಗೆ ಒಂದು ಮಾತನ್ನು ಹೇಳಬಲ್ಲೆ ಅದೇನೆಂದರೆ ನೀವು ಸಣ್ಣ ಐಒಟಿ ನೆಟ್ವರ್ಕ್ಗಾಗಿ ಬೇಗನೆ ಏನನ್ನಾದರೂ ಪ್ರಾರಂಭಿಸಲು ಬಯಸುತ್ತೀರಿ ಎಂದಿಟ್ಟುಕೊಳ್ಳೋಣ ಮತ್ತು ನಿಮ್ಮ ಸಿಸ್ಟಮ್ ಅನ್ನು ಸಂಪೂರ್ಣವಾಗಿ ಪರೀಕ್ಷಿಸಲು ಬಯಸುತ್ತೀರಿ ಎಂದಿಟ್ಟುಕೊಳ್ಳೋಣ ಹಾಗೂ ನೀವು ಇನ್ನೂ ಯಾವುದೇ ಸ್ಕೇಲಿಂಗ್ ಅನ್ನು ನೋಡಲು ಬಯಸುವುದಿಲ್ಲ ಎಂದರೆ ಫ್ರೇಮ್ವರ್ಕ್ ಆರ್ಕಿಟೆಕ್ಚರ್ ವಿವರಗಳನ್ನು ಪಡೆಯಲು MQTT ಸಂದೇಶ ಕ್ಯೂ ಟೆಲಿಮೆಟ್ರಿ ವರ್ಗಾವಣೆಯನ್ನು ಬಳಸಿ ಈಗ ಮಾಹಿತಿ ಜಾಲಕ್ಕೆ ಸಂಯೋಜನೆಯಾಗುವ ಈ ಪ್ರಮುಖ ಅವಶ್ಯಕತೆ ಈ ವಿಧಾನಕ್ಕೆ ಹೇಗೆ ಸರಿಹೊಂದುತ್ತದೆ ಎಂಬುದು ಮುಖ್ಯ ನಿಸ್ಸಂಶಯವಾಗಿ ನಾವು ಈ ಎಲ್ಲಾ ಮೂಲಭೂತ ಅವಶ್ಯಕತೆಗಳನ್ನು ನೋಡಿದ್ದೇವೆ ಆದ್ದರಿಂದ ಈ ವಾಸ್ತುಶಿಲ್ಪವು ಹೇಗೆ ಉತ್ತಮವಾಗಿದೆ ಎಂಬುದನ್ನು ಈಗ ನಾನು ಹೇಳುತ್ತೇನೆ ಮೂಲತಃ ನೀವು ಈ ವಾಸ್ತುಶಿಲ್ಪಕ್ಕೆ ಪ್ರವೇಶಿಸುವ ಮೊದಲು ಏಕೀಕರಣ ವಾಸ್ತುಶಿಲ್ಪಕ್ಕಾಗಿ ನೀವು ಮಾಡಬೇಕಾದ ಆಯ್ಕೆಗಳು ಯಾವುವು ನೀವು ಮೂಲತಃ ಯಾವ ಸ್ವತಂತ್ರ ಅನ್ವಯಿಕೆಗಳನ್ನು ಹೊಂದಿದ್ದೀರಿ ಎಂದು ನಾನು ಹೇಳುತ್ತೇನೆ ನೀವು ಏಕೀಕರಣ ವಾಸ್ತುಶಿಲ್ಪವನ್ನು ಬಯಸುತ್ತೀರಿ ಇದು ನಿಮ್ಮ ಗುರಿ ಮತ್ತು ನೀವು ಸಂವೇದಕ ನೋಡ್ಗಳನ್ನು ಹೊಂದಿದ್ದೀರಿ ಪ್ರತಿಯೊಂದೂ ಸ್ವತಂತ್ರವಾಗಿ ಏನನ್ನಾದರೂ ಅಥವಾ ಇನ್ನೊಂದನ್ನು ಮೇಲ್ವಿಚಾರಣೆ ಮಾಡುತ್ತಿದೆ ಮತ್ತು ಅದು ಸ್ವತಃ ಸರಿಯಾಗಿ ಮಾಡುತ್ತಿದೆ ಇಲ್ಲಿ ಯಾವುದೇ ತೊಂದರೆಯಿಲ್ಲ ಎಂದು ನಾವು ನೋಡಬಹುದು ಆದರೆ ನೀವು ಏಕೀಕರಣ ವಾಸ್ತುಶಿಲ್ಪವನ್ನು ಬಯಸುತ್ತೀರಿ ಏಕೆಂದರೆ ಸಾಮೂಹಿಕ ಬುದ್ಧಿಮತ್ತೆಯನ್ನು ನೀವು ನಂಬುತ್ತೀರಿ ಈ MQTT ಎಲ್ಲಿ ಸಾಮೂಹಿಕ ಬುದ್ಧಿಮತ್ತೆಯು ಹೇಗೆ ಹೊಂದಿಕೊಳ್ಳುತ್ತದೆ ಎಂದು ನಾವು ಮೊದಲು ನೋಡೋಣ ಈ ಏಕೀಕರಣ ವಾಸ್ತುಶಿಲ್ಪವನ್ನು ಬಳಸಲು ನೀವು ತಿಳಿದಿರುವ ವಿಭಿನ್ನ ಮಾರ್ಗಗಳಿವೆ ಒಂದು ನೀವು ಬಸ್ ಆಧಾರಿತ ವಾಸ್ತುಶಿಲ್ಪವನ್ನು ಬಳಸುತ್ತಿರುವಿರಿ ನೀವು 1 ರಿಂದ n ನೋಡ್ಗಳನ್ನು ಹೊಂದಿದ್ದೀರಿ ಮತ್ತು ಈ 1 ರಿಂದ n ನೋಡ್ಗಳು ಮೂಲಭೂತವಾಗಿ ಈ ನೆಟ್ವರ್ಕ್ ಬಸ್ ಬಳಸಿ ತಮ್ಮ ನಡುವೆ ಸಂವಹನ ನಡೆಸಲು ಸಾಧ್ಯವಾಗುತ್ತದೆ ಇದು ಸಾಮಾನ್ಯ ಬಸ್ ಹಾಗಾಗಿ ಇದು ಒಂದು ಮಾರ್ಗವಾಗಿದೆ ಎರಡನೆಯ ಮಾರ್ಗವೆಂದರೆ ನೀವು ಅದನ್ನು ಒಂದು ಮಧ್ಯಮ ಘಟಕದೊಂದಿಗೆ ಮಾಡುತ್ತೀರಿ ಮತ್ತು ನೀವು ಅದರೊಂದಿಗೆ ಸಂಪರ್ಕ ಹೊಂದಿದ ಘಟಕಗಳನ್ನು ಹೊಂದಿದ್ದೀರಿ ನಾನು ಇದನ್ನು 1 ಎಂದು ನಿರೂಪಿಸುತ್ತೇನೆ ಮತ್ತು ಸ್ಲೈಡಿನಲ್ಲಿ ತೋರಿಸಿದಂತೆ ಇದು 10 ನೇಯ ಘಟಕವಾಗಿದೆ ಆದ್ದರಿಂದ ಇಲ್ಲಿರುವ ಅದೇ n ಈಗ ಈ ಮಧ್ಯಮ ಘಟಕದ ಮೂಲಕ ಹೋಗುತ್ತಿದೆ ಈ ಮಧ್ಯಮ ಘಟಕವನ್ನು ವಾಸ್ತವವಾಗಿ ಬ್ರೋಕರ್ ಎಂದು ಕರೆಯಲಾಗುತ್ತದೆ ಈಗ ನೀವು ಪ್ರಕಟಿಸುವ ನೋಡ್ಗಳನ್ನು ಹೊಂದಿದ್ದೀರಿ ಮತ್ತು ಈ ನೋಡ್ಗಳಿಗೆ ಚಂದಾದಾರರಾಗುವ ನೋಡ್ಗಳು ವಿಷಯ ನೋಡ್ ಗಳಲ್ಲಿ ಪ್ರಕಟವಾಗುತ್ತವೆ ಮತ್ತು ವಿಷಯಕ್ಕೆ ಸಬ್ ಸ್ಕ್ರೈಬರ್ ರಾಗಿ ಮತ್ತು ಡೇಟಾ ವನ್ನು ಪಡೆದುಕೊಳ್ಳಿ ಆದ್ದರಿಂದ ನೀವು ಪಬ್ಲಿಶ್ ಮಾಡಿದ್ದೀರಿ ಮತ್ತು ನೀವು ಸಬ್ ಸ್ಕ್ರೈಬರ್ ಆಗಿದ್ದೀರಿ ಅದಕ್ಕಾಗಿಯೇ ಇದನ್ನು ಪಬ್ಲಿಷ ಅಂಡ್ ಸಬ್ ಸ್ಕ್ರೈಬ ವಾಸ್ತುಶಿಲ್ಪ ಎಂದು ಕರೆಯಲಾಗುತ್ತದೆ ಸ್ಲೈಡಿನಲ್ಲಿ ತೋರಿಸಿದ್ದನ್ನು ಬ್ರೋಕರ್ ಎಂದು ಕರೆಯಲಾಗುತ್ತದೆ ಇಲ್ಲಿ ತೋರಿಸಿದ ನೋಡಗಳು ಕ್ಲೈಂಟ್ ಗಳು ಆದ್ದರಿಂದ ನೀವು ಪ್ರಶ್ನೆಗಳನ್ನು ಕೇಳಬಹುದು ಅದೇನೆಂದರೆ ಕ್ಲೈಂಟ್ ನೋಡ್ ಪ್ರಕಟಣೆ ಮತ್ತು ಚಂದಾದಾರಿಕೆ ಎರಡನ್ನೂ ಮಾಡಬಹುದೇ ಅವುಗಳನ್ನು ಏಕೆ ಪ್ರಕಟಿಸಲಾಗುವುದಿಲ್ಲ ಅವು ಪ್ರಕಟಿಸುತ್ತಿರಬಹುದು ಮತ್ತು ಸಹ ಚಂದಾದಾರರಾಗಬಹುದು ಆನ್ ಕ್ಲೈಂಟ್ ಗಳು ಇನ್ನೊಂದು ವಿಷಯಕ್ಕೆ ಚಂದಾದಾರರಾಗಬಹುದು ಆದ್ದರಿಂದ ನೀವು ನೋಡಬಹುದಾದ ಬ್ರೋಕರ್ ನಲ್ಲಿ ಈ ವಿಷಯವನ್ನು ಸರಿಯಾಗಿ ನಿರೂಪಿಸಿ ಬರೆಯಲಾಗಿದೆ ಆದರೆ ನಿಜಕ್ಕೂ ಈ ವಿಷಯ ಏನೂ ಅಲ್ಲ ಆದರೆ ರೂಟಿಂಗ್ ಕೀಲಿಯೇ ಒಂದು ಮಾರ್ಗದಂತೆ ತಾಪಮಾನವನ್ನು ಬಯಸದ ನೋಡ್ n ಇದ್ದರೆ ನೀವು ಅದಕ್ಕೆ ಚಂದಾದಾರರಾಗುವುದಿಲ್ಲ ಆದ್ದರಿಂದ ಇಲ್ಲಿ ಯಾವುದೇ ಚಂದಾದಾರಿಕೆ ಇಲ್ಲ ಅದಕ್ಕೆ ಯಾವುದೇ ಉಪಚಂದಾದಾರಿಕೆ ಸಹ ಇಲ್ಲ ಆದರೆ ಈ ನೋಡ್ ಒತ್ತಡದ ಡೇಟಾವನ್ನು ಕಳುಹಿಸುತ್ತಿದ್ದರೆ ಅವನು ಅದಕ್ಕೆ ಚಂದಾದಾರರಾಗಲು ಬಯಸಬಹುದು ಆದ್ದರಿಂದ ಒತ್ತಡದ ಡೇಟಾ ಇಲ್ಲಿ ಸ್ಲೈಡಿನಲ್ಲಿ ತೋರಿಸಿದಂತೆ ಈ ದಿಕ್ಕಿನ ಹೋಗುತ್ತದೆ ಆದರೆ ತಾಪಮಾನದ ದತ್ತಾಂಶವು ಒಂದೇ ನೋಡ್ನಿಂದ ಬರುತ್ತಿದ್ದರೂ ನಾವು ಬಹುಶಃ ಸದ್ಯಕ್ಕೆ ಅದನ್ನು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ ಆದ್ದರಿಂದ ಬಹಳ ಬುದ್ಧಿವಂತಿಕೆಯಿಂದ ನೀವು ವಿಷಯದ ಆಧಾರದ ಮೇಲೆ ಡೇಟಾವನ್ನು ವಿವಿಧ ಮಾರ್ಗಗಳ ಮೂಲಕ ಕಳಿಸುತ್ತಿದ್ದೀರಿ ಆದ್ದರಿಂದ ನಾನು ಇಲ್ಲಿ ವಿಷಯವನ್ನು ತುಂಬಾ ಸರಳವಾಗಿ ಹೇಳುತ್ತೇನೆ ಅದು ರೂಟಿಂಗ್ ಕೀ ಬಗ್ಗೆ ಇದೆ ಆದ್ದರಿಂದ ಇದು ಪ್ರಮುಖ ವಿಷಯ ಮತ್ತು ಈ MQTT ವಾಸ್ತವವಾಗಿ ಇದನ್ನು ಬಳಸುತ್ತದೆ ಆದರೆ ಸಾಮೂಹಿಕ ಬುದ್ಧಿಮತ್ತೆಗಾಗಿ ಸ್ವತಂತ್ರ ಅಪ್ಲಿಕೇಶನ್ ಏಕೀಕರಣ ವಾಸ್ತುಶಿಲ್ಪವನ್ನು ನಾನು ಈ ಮೊದಲು ಹೇಳಿದ ರೀತಿಯಲ್ಲಿ ಪೂರ್ಣಗೊಳಿಸಬೇಕಾಗಿದೆ ಇದರಲ್ಲಿ ಮೊದಲ ವಿಧವು ಬಸ್ ಆಗಿದೆ ಎರಡನೆಯದು ಚಂದಾದಾರಿಕೆ ವಾಸ್ತುಶಿಲ್ಪವನ್ನು ಪ್ರಕಟಿಸುವುದು ಮೂರನೆಯದು ಬಹಳ ಸರಳವಾದ ಫಾರ್ವರ್ಡ್ ನೋಡ್ಗಳು ಈ ಆಯತಾಕಾರದ ಬ್ಲಾಕ್ ಎಂದು ನಾವು ಸೂಚಿಸುತ್ತಿದ್ದೇವೆ ಆದ್ದರಿಂದ ನೀವು ಆಯತಾಕಾರದ ಬಳಕೆಯನ್ನು ಮುಂದುವರಿಸಿ ಸ್ಲೈಡಿನಲ್ಲಿ ತೋರಿಸಿದಂತೆ ನೋಡ್ ಗಳನ್ನು 1 ರಿಂದ 10 ಎಂದು ಸೂಚಿಸಲಾಗಿದೆ ಮತ್ತು ಇದು ನೋಡ್ n ನೀವು ಇಲ್ಲಿ ಎರಡು ಸಂಪರ್ಕಗಳನ್ನು ಸ್ಥಾಪಿಸುತ್ತಿರುವುದು ಸ್ಪಷ್ಟವಾಗಿದೆ ಈ ನೋಡ್ ಯಾರಿಗೆ ಕಳುಹಿಸುತ್ತಿದ್ದಾರೆಂದು ತಿಳಿದಿದೆ ಇಲ್ಲಿ ಸಂಪರ್ಕ ಕಡಿತಕೊಂಡಿದ್ದರೆ ಆವಾಗ ಈ ಸಹವರ್ತಿ ಈ ನೋಡ್ ನಿರ್ದಿಷ್ಟ ಸಮಯದಲ್ಲಿ ಸಂದೇಶವನ್ನು ಪ್ರಕಟಿಸಬಹುದು ಆದರೆ ಈ ನೋಡ್ ಬೇರೆ ಸಮಯದಲ್ಲಿ ಸಂದೇಶವನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಇದು ಒಂದು ಸ್ಪಷ್ಟ ಸೂಚಕವಾಗಿದೆ ನೀವು ಬಸ್ ಆಧಾರಿತ ವಾಸ್ತುಶಿಲ್ಪದಲ್ಲಿ ಸಂಪರ್ಕ ಹೊಂದಲು ಅಥವಾ ಸಂಪರ್ಕ ಕಡಿತಗೊಳ್ಳಲು ಸಾಧ್ಯವಿದೆ ಆದ್ದರಿಂದ ನಾವು ಬಸ್ನಲ್ಲಿರುವ ಡೇಟಾ ವನ್ನು ತೆಗೆದುಕೊಳ್ಳಲು ಬಯಸುತ್ತೇವೆ ಈ ಬಸ್ ಆಧಾರಿತ ಮತ್ತು ಬ್ರೋಕರ್ ಆಧಾರಿತ ನಡುವಿನ ಪ್ರಮುಖ ವ್ಯತ್ಯಾಸವೆಂದರೆ ಇಲ್ಲಿ ಯಾವುದೇ ಕೇಂದ್ರೀಯ ಅಸ್ತಿತ್ವವಿಲ್ಲ ಡೇಟಾ ವು ಬಸ್ನಲ್ಲಿಯೇ ಲಭ್ಯವಿರುವುದನ್ನು ನಾವು ನೋಡಬಹುದು ಆದ್ದರಿಂದ ನೀವು ಸಾಮೂಹಿಕ ಬುದ್ಧಿಮತ್ತೆಗಾಗಿ ಗ್ರಾಹಕನನ್ನು ಸಬ್ ಸ್ಕ್ರೈಬರ್ ರಿಗೆ ಮತ್ತು ಪಬ್ಲಿಷರ್ ರಿಗೆ ಸಂಪರ್ಕಿಸದೆ ಸಣ್ಣ ನೆಟ್ವರ್ಕ್ಗಳಿಗಾಗಿ ಏಕೀಕರಣ ವಾಸ್ತುಶಿಲ್ಪದ ಈ ಗುರಿಯನ್ನು ಪೂರೈಸಲು ಬಯಸಿದರೆ ಬ್ರೋಕರ್ ಮೂಲಕ ಹಾದುಹೋಗುವುದು ಸಣ್ಣ ನೆಟ್ವರ್ಕ್ ಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಈ MQTT ಯ ಪ್ರದರ್ಶನವನ್ನು ನೋಡೋಣ ಮತ್ತು ನಂತರ ಹಿಂತಿರುಗಿ MQTT ಕುರಿತು ಚರ್ಚೆಯನ್ನು ಪೂರ್ಣಗೊಳಿಸೋಣ ಆದ್ದರಿಂದ ನಾನು ನಿಮಗೆ ಎಲ್ಲಾ ಮೂಲಭೂತ ಅವಶ್ಯಕತೆಗಳನ್ನು ಹೇಳುತ್ತಿದ್ದೇನೆ ನಾವು ಪ್ರದರ್ಶಿಸಲು ಬಯಸಿದ ಒಂದು ಐಒಟಿ ಪ್ರೋಟೋಕಾಲ್ನ ಉದಾಹರಣೆಯನ್ನು ನಾವು ತೆಗೆದುಕೊಂಡಿದ್ದೇವೆ ಇದು ನಾನು ಪ್ರಾರಂಭಿಸಿದ ಕ್ಯಾಮೆರಾ ಉದಾಹರಣೆಗೆ ಸಂಬಂಧಿಸಿದೆ ಈಗ ನಾವು ಎಲ್ಲವನ್ನೂ ಅತ್ಯಂತ ಸರಳವಾದ ಪ್ರದರ್ಶನದೊಂದಿಗೆ ಪ್ರಯತ್ನಿಸುತ್ತೇವೆ ನಾನು ಮೂಲತಃ ಈ ಪ್ರಕಟಿತ ಚಂದಾದಾರಿಕೆ ರೀತಿಯ ಮಾದರಿ ಸಂವಹನ ಮಾದರಿಯ ಶಕ್ತಿಯನ್ನು ನಿಮಗೆ ತೋರಿಸುತ್ತೇನೆ ಅದರ ಅಡಿಯಲ್ಲಿ ಐಒಟಿ ಸಾಧನಗಳು ನಿಜವಾಗಿಯೂ ಪ್ರಯೋಜನ ಪಡೆಯಬಹುದು ಆದ್ದರಿಂದ ಮೊದಲನೆಯದಾಗಿ ನಾವಿಲ್ಲಿ ನೋಡುವಂತೆ ಪ್ರದರ್ಶನವು ಈ ರೀತಿ ಹೋಗುತ್ತದೆ ಮೊದಲ ಐಒಟಿ ನೋಡ್ P I R ಸಂವೇದಕವನ್ನು ಹೊಂದಿದೆ ಇದು ನಿಜವಾಗಿಯೂ ಚಲನೆಯನ್ನು ಪತ್ತೆ ಮಾಡುತ್ತದೆ ಅಂದರೆ ಮನುಷ್ಯನು ಪ್ರವೇಶಿಸಿದ್ದಾನೆ ಅಥವಾ ಪ್ರಾಣಿ ದಾಟಿದೆ ಅನ್ನುವುದನ್ನು ಈ ಸಂವೇದಕವು ಪತ್ತೆ ಮಾಡಿದೆ ಆದ್ದರಿಂದ ನಾನು ಇದನ್ನು MQTT ಯಲ್ಲಿ ರೂಟಿಂಗ್ ಕೀಲಿ ಹೆಸರಿನಿಂದ ಕರೆಯೋಣ ಮತ್ತು ಈ ವಿಷಯಕ್ಕೆ ಚಲನೆಯೆಂದು ಹೆಸರಿಡೋಣ ಈಗ ಈ ವಿಷಯದಲ್ಲಿ ಇರಬೇಕಾದ ಪೇ ಲೋಡ್ ಹೊರಹೋಗುವ ಸಂದೇಶವು ಪತ್ತೆಯಾಗಿದೆ ಎಂದು ಹೇಳಬೇಕು ಆದ್ದರಿಂದ ನಾವು ಮೊದಲು ಈ ಚಲನೆಯನ್ನು ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ನೋಡೋಣ ತದನಂತರ ಈ ಸಂದೇಶವನ್ನು ಹೇಗೆ ಸರಿಯಾಗಿ ಪ್ರಕಟಿಸಬಹುದು ಎಂಬುದನ್ನು ನಾವು ನೋಡಬಹುದು ಈಗ ಸಂದೇಶ ಬ್ರೋಕರ್ಗೆ ಹೋಗಬೇಕು ನನ್ನ ಬಳಿ ಭೌತಿಕ ಬ್ರೋಕರ್ ಇಲ್ಲ ನಾನು ನಿಜವಾಗಿಯೂ ಬ್ರೋಕರ್ ಅನ್ನು ಕ್ಲೌಡ್ ಮೇಲೆ ಕೂರಿಸಿದ್ದೇನೆ ಈಗ ನಿಮಗೆ ಒಂದು ಸಣ್ಣ ತ್ರಿಕೋನವನ್ನು ತೋರಿಸುತ್ತೇನೆ ಅದು ಅದು ಬ್ರೋಕರ್ ಗೆ ಸಂದೇಶ ಹೇಗೆ ಹೋಗುತ್ತದೆ ಎಂದು ಹೇಳುತ್ತದೆ ನಾವು ಮುಂದೆ ನೋಡುವಂತೆ ಈ ನೈಜ ಸಂರಚನೆಗಳನ್ನು ಹೆಚ್ಚು ವಿವರವಾಗಿ ಚರ್ಚಿಸಬಹುದು ಮತ್ತು ನೀವು ಇದನ್ನು ನಿಮ್ಮೊಂದಿಗೆ ಇರುವ ಸರಳ ಮೊಬೈಲ್ ಫೋನ್ಗಳು ಮೂಲಕ ಹೇಗೆ ಮಾಡಬಹುದು ಎಂಬುದನ್ನು ತೋರಿಸುತ್ತೇನೆ ಈಗ ಮತ್ತೊಂದು ಸಂವೇದಕದಿಂದ ಡೇಟಾವನ್ನು ಸ್ವೀಕರಿಸಬೇಕು ಅದು ಚಲನೆಯನ್ನು ಪತ್ತೆಹಚ್ಚಲಾಗಿದೆ ಎಂದು ತೋರಿಸುತ್ತದೆ ಈಗ ನೀವು ಏನು ಮಾಡಬೇಕು ನೀವು ಈಗ ಕ್ಯಾಮರಾವನ್ನು ಸ್ವಿಚ್ ಮಾಡಲು ಬಯಸಬಹುದು ಅದು ರೆಕಾರ್ಡಿಂಗ್ ಪ್ರಾರಂಭಿಸಬಹುದು ಡೋರ್ ಆಕ್ಸೆಸ್ ಸಿಸ್ಟಮ್ ಇದ್ದಾಗ ದೃಢೀಕರಣದ ಉದ್ದೇಶಗಳಿಗಾಗಿ ಅದನ್ನು ಬಳಸಲು ಬಯಸುವ ವ್ಯಕ್ತಿಯ ಮುಖವನ್ನು ನೀವು ಸೆರೆ ಹಿಡಿಯಲು ಬಯಸಬಹುದು ಅದು ಮತ್ತೊಂದು ಸಂವೇದಕ ನೋಡ್ ಆಗಿರಬೇಕು ಇತರ ಸಂವೇದಕ ನೋಡ್ ಚಲನೆಯಿದೆಯೇ ಎಂದು ತಿಳಿಯಲು ಮಾತ್ರ ಆಸಕ್ತಿ ಹೊಂದಿದೆ ನಾವು ಹೇಳಿದ ಸಾಮೂಹಿಕ ಬುದ್ಧಿಮತ್ತೆಯ ಮೂಲ ಪರಿಕಲ್ಪನೆಗೆ ಹಿಂತಿರುಗಿ ಈ ನೋಡ್ಗಳು ಒಟ್ಟಾಗಿ ನಮ್ಮ ಅಪ್ಲಿಕೇಶನ್ಗೆ ಅದ್ಭುತ ಮಟ್ಟದ ಬುದ್ಧಿವಂತಿಕೆಯನ್ನು ನೀಡುತ್ತಿವೆ ಆದ್ದರಿಂದ ಈಗ ನಾವು ಪ್ರದರ್ಶಿಸುವ ಉಪಕರಣಗಳು ಮತ್ತು ಸರಳ ಬೋರ್ಡ್ ನತ್ತ ಗಮನ ಹರಿಸಿ ಆದ್ದರಿಂದ ಮಾಧುರಿ ಇಲ್ಲಿ ಏನು ಮಾಡಿದ್ದಾಳೆ ಅವಳು ಪಿಐಆರ್ ವ್ಯವಸ್ಥೆಯನ್ನು ಸ್ಥಾಪಿಸಿದ್ದಾಳೆ ಮತ್ತು ಅವಳು ಪತ್ತೆಹಚ್ಚುವಿಕೆಯನ್ನು ತೋರಿಸಿದ್ದಾಳೆ ಈ ಪಿಐಆರ್ ಸಂವೇದಕದಿಂದ ನೀವು ಪಡೆಯಬಹುದಾದ ಅತ್ಯಂತ ಸರಳವಾದ ಅನಲಾಗ್ ಸಿಗ್ನಲ್ ಇದಾಗಿದೆ ಎಂದು ನೀವು ನೋಡಬಹುದು ಮತ್ತು ಚಲನೆ ಇದ್ದರೆ ಈ ಸಿಗ್ನಲ್ ಅನ್ನು ಅವಳು ನಿಜವಾಗಿಯೂ ಸೆರೆಹಿಡಿಯಲು ಸಾಧ್ಯವಾದರೆ ಇದನ್ನು ನಿಮಗೆ ತೋರಿಸಬಹುದೇ ಎಂದು ನೋಡೋಣ ಮಾಧುರಿ ಈಗ ಈ ಪಿಐಆರ್ ಸಂವೇದಕದ ಮುಂದೆ ಕೈ ಬೀಸಲಿದ್ದಾಳೆ ಅವಳು ಸಂವೇದಕ ಎಲ್ಲಿದೆ ಎಂದು ನಿಮಗೆ ತೋರಿಸಲಿದ್ದಾಳೆ ಮತ್ತು ನಂತರ ಅದರ ಮುಂದೆ ಕೈ ಬೀಸಲು ಹೊರಟಿದ್ದಾಳೆ ಈಗ ಆಸಿಲ್ಲೋಸ್ಕೋಪ್ನಲ್ಲಿ ಏನು ಸಂಭವಿಸುತ್ತದೆ ಎಂದು ನೋಡೋಣ ಈಗ ನಾವು ಪತ್ತೆಹಚ್ಚಿದ ಸೆರೆಹಿಡಿಯಲಾದ ತರಂಗ ರೂಪವನ್ನು ಮರುಹೊಂದಿಸಲಾಗಿದೆ ಈಗ ಇಲ್ಲಿ ತೋರಿಸಿದಂತೆ ಪಿಐಆರ್ ಸಿಸ್ಟಮ್ ಅನ್ನು ನೀವು ಸೂಚಿಸಬಹುದು ಈಗ ನೀವು ನೋಡುತ್ತಿರುವ ಈ ನೀಲಿ ಪೊಟೆನ್ಟಿಯೊಮೀಟರ್ಗಳನ್ನು ಗೈನ್ ಮೌಲ್ಯವನ್ನು ಸರಿಹೊಂದಿಸಲು ಉಪಯೋಗಿಸುತ್ತೇವೆ ವಿದ್ಯಾರ್ಥಿ ಹೌದು ಪಿ ಐ ಆರ್ ಆಂಪ್ಲಿಫೈಯರ್ನ ಗೈನ್ ವಿದ್ಯಾರ್ಥಿ ಹೌದು ಆದ್ದರಿಂದ ಇದು ಇಲ್ಲಿ ಎರಡು ಹಂತದ ವರ್ಧಕವಾಗಿದೆ ಮತ್ತು ನಂತರ ಈ ಎರಡೂ ಹಂತದ ಗೈನ್ ಗಳನ್ನು ಸರಿಹೊಂದಿಸಲಾಗುತ್ತಿದೆ ವಿದ್ಯಾರ್ಥಿ ಹೌದು ಮತ್ತು ನಿಮ್ಮ ಶಕ್ತಿ ಇದನ್ನು ವಿದ್ಯಾರ್ಥಿ 9 ವೋಲ್ಟ್ 9 ವೋಲ್ಟ್ ಬ್ಯಾಟರಿ ಸಂವೇದಕಕ್ಕೆ ಯಾವ ರೀತಿಯ ಕರೆಂಟ್ ಬಳಕೆ ಮಾಡುತ್ತೇವೆ ವಿದ್ಯಾರ್ಥಿ ಇದು ಸುಮಾರು 1 ಮಿಲಿ ಆಂಪಿಯರ್ ಆಗಿದೆ ಸರಿಸುಮಾರು 1 ಮಿಲಿ ಆಂಪಿಯರ್ ವಿದ್ಯಾರ್ಥಿ ಸಮಯ ನೋಡಿ 4540 ಎಲೆಕ್ಟ್ರಾನಿಕ್ಸ್ ಸೇರಿದಂತೆ ವಿದ್ಯಾರ್ಥಿ ಹೌದು ಎಲೆಕ್ಟ್ರಾನಿಕ್ಸ್ ನಿಂದಾಗಿ ಎರಡು ಸ್ಟೇಜ್ ಒಪ್ ಆಂಪ್ ಸರ್ಕ್ಯೂಟ್ ಆಗಿದೆ ವಿದ್ಯಾರ್ಥಿ ಹೌದು ತದನಂತರ ನೀವು ಪಡೆಯುತ್ತಿರುವ ಸಿಗ್ನಲ್ ಅನ್ನು ನಮಗೆ ಪ್ರದರ್ಶಿಸಬಹುದೇ ವಿದ್ಯಾರ್ಥಿ ಹೌದು ಪಿಐಆರ್ ಸಿಸ್ಟಮ್ ತುಂಬಾ ಒಳ್ಳೆಯದು ಸರಿ ಆದ್ದರಿಂದ ನೀವು ಮತ್ತೆ ಕೈ ಬೀಸಬಹುದು ಎಂದು ನೀವು ನೋಡಬಹುದು ವಿದ್ಯಾರ್ಥಿ ಹೌದು ಒಸಿಲ್ಲೋಸ್ಕೋಪ್ ನಲ್ಲಿ ಟೈಮ್ ಡಿವಿಷನ್ ಗಳನ್ನೂ ಕಡಿಮೆ ಮಾಡಿದರೆ ಸಿಗ್ನಲ್ ಬೆಲೆ ಇನ್ನೂ ಚನ್ನಾಗಿ ಕಾಣುತ್ತದೆ ವಿದ್ಯಾರ್ಥಿ ಇನ್ನೂ ಕಡಿಮೆ ಇಲ್ಲಿ ನಿಮಗೆ ಕಾಣುವಂತೆ ಸಿಗ್ನಲ್ ಮೌಲ್ಯವನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಬಹುದು ಆದ್ದರಿಂದ ಇದು ಮೂಲಭೂತವಾಗಿ ಬಹಳ ಸಣ್ಣ ಸಂಕೇತವಾಗಿದೆ ಮತ್ತು ವೋಲ್ಟೇಜ್ ಮಟ್ಟಗಳು ತುಂಬಾ ಕಡಿಮೆ ಇವೆ ಆದ್ದರಿಂದ ಪಿ ಐ ಆರ್ ಸಂವೇದಕದಲ್ಲಿ ನಿಜವಾಗಿಯೂ ಅದರೊಂದಿಗೆ ಇರುವ ದೃಗ್ವಿಜ್ಞಾನ ತುಂಬಾ ಮುಖ್ಯವಾಗಿದೆ ಆದ್ದರಿಂದ ಮಾಧುರಿ ನಾವು ಈಗ ಮೂರು ವಿಭಿನ್ನ ರೀತಿಯ ಮಸೂರಗಳನ್ನು ಪ್ರದರ್ಶಿಸೋಣ ಅದು ಯಾವುದೇ ಪಿಐಆರ್ ಸಿಸ್ಟಮ್ನೊಂದಿಗೆ ಇರಬಹುದು ಅವಳ ಕೈಯಲ್ಲಿ ಮೊದಲನೆಯದು ಗಾಲ್ಫ್ ಬಾಲ್ ಲೆನ್ಸ್ ಆಗಿದೆ ಏಕೆಂದರೆ ಇದು ಮಸೂರವಾಗಿದ್ದು ಅದನ್ನು ನಾವು ಹೇಗೆ ಇಡುತ್ತೇವೆ ಎಂಬುದನ್ನು ತಿಳಿಯಲು ಅನುಕೂಲ ಮಾಡಿಕೊಡುತ್ತದೆ ನೀವು ಅದನ್ನು ಉಪಯೋಗಿಸಿ ಸುಮಾರು 120 ಡಿಗ್ರಿ ಕೋನದಲ್ಲಿ ಸಂಭವಿಸುವ ಯಾವುದೇ ಚಲನೆಯನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಇದು ಒಂದು ರೀತಿಯ ಮಸೂರವಾಗಿದೆ ಅಂತಹ ಹೆಚ್ಚಿನ ಬ್ಯಾಂಡ್ವಿಡ್ತ್ ಅಥವಾ ಹೆಚ್ಚಿನ ಬೀಮ್ ವಿಡ್ತ್ ಅನ್ನು ನೀವು ಬಯಸುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನೀವು ನಿಜವಾಗಿಯೂ ಸ್ಪಾಟ್ ಲೆನ್ಸ್ ಉಪಯೋಗಿಸಬಹುದು ಮಾಧುರಿಯ ಕೈಯಲ್ಲಿರುವುದು ಸ್ಪಾಟ್ ಲೆನ್ಸ್ ಆಗಿದೆ ಅದನ್ನು ನೀವು ನಿಜವಾಗಿಯೂ ಅದರ ನಾಭಿದೂರದಲ್ಲಿ ಹಿಡಿದಿಟ್ಟುಕೊಳ್ಳಬೇಕಾಗುತ್ತದೆ ವಿದ್ಯಾರ್ಥಿ ಹೌದು ಹೀಗೆ ಕೇಂದ್ರಬಿಂದುವಿನಲ್ಲಿ ಅದನ್ನು ಕೇಂದ್ರೀಕರಿಸಲು ಮತ್ತು ನಮಗೆ ಸಂಕೇತವನ್ನು ನೀಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಇದು ಬೀಮ್ ವಿಡ್ತ್ ಅನ್ನು ಕಡಿಮೆ ಮಾಡುವಂತಿದೆ ಈಗ ಹೆಚ್ಚಿನ ಜನರು ಬಳಸುವ ಮತ್ತೊಂದು ರೀತಿಯ ಮಸೂರವನ್ನು ಮಲ್ಟಿ ಲೆನ್ಸ್ ಎಂದು ಕರೆಯಲಾಗುತ್ತದೆ ನೀವು ಇದನ್ನು ಇಲ್ಲಿ ನೋಡಬಹುದು ಆದ್ದರಿಂದ ಕ್ಯಾಮೆರಾ ಸೆರೆಹಿಡಿಯಬಹುದಾದ ಸಾಲುಗಳು ಇಲ್ಲಿ ಇರುತ್ತವೆ ವಿದ್ಯಾರ್ಥಿ ಇಲ್ಲಿರುವ ಪ್ರತಿ ಒಂದು ಸಾಲು ಒಂದೊಂದು ಡಿಟೆಕ್ಷನ್ ಅನ್ನು ಸೂಚಿಸುತ್ತದೆ ಆದ್ದರಿಂದ ಮಾಧುರಿ ಇದನ್ನು ಪಿಐಆರ್ ಮಸೂರಕ್ಕೆ ಹಿಡಿದರೆ ಮನುಷ್ಯನು ನಡೆದಾಡಿದರೆ ಇಲ್ಲಿ ತೋರಿಸಿದಂತೆ ಅನೇಕ ಅನಲಾಗ್ ಸಿಗ್ನಲ್ಗಳು ಕಂಡುಬರುತ್ತವೆ ಹೀಗೆ ಮಾಡಿದರೆ ನೀವು ನಿಜವಾಗಿಯೂ ಅನೇಕ ಚಲನೆಗಳನ್ನು ಕಂಡುಹಿಡಿಯುತ್ತೀರಿ ಅದು ಮಾನವ ದೇಹವು ಎಡದಿಂದ ಬಲಕ್ಕೆ ಅಥವಾ ಬಲದಿಂದ ಎಡಕ್ಕೆ ದಾಟುತ್ತಿದ್ದಂತೆ ಚಲಿಸುವಾಗ ನಾವು ನಿಮಗೆ ಉತ್ತಮವಾದ ಸೈನ್ ತರಂಗವನ್ನು ನೀಡುತ್ತೇವೆ ಸಿಗ್ನಲ್ನ ಧ್ರುವೀಯತೆಗೆ ಅನುಗುಣವಾಗಿ ನೀವು ನೋಡುವಂತೆ ವ್ಯಕ್ತಿಯು ಎಡಭಾಗದಿಂದ ಬಲಭಾಗಕ್ಕೆ ಅಥವಾ ಬಲಭಾಗದಿಂದ ಎಡಭಾಗಕ್ಕೆ ದಾಟಿದ್ದಾನೆಯೇ ಎಂದು ನೀವು ನೋಡಲು ಸಾಧ್ಯವಾಗುತ್ತದೆ ಎಂದು ನಾವು ತೋರಿಸುತ್ತೇವೆ ಆ ದಿಕ್ಕು ಮತ್ತು ಪಿಐಆರ್ನಿಂದ ಯಾವ ರೀತಿಯ ದೂರವು ಪತ್ತೆಯಾಗಿದೆ ಎಂದು ನಾವು ನಿಮಗೆ ತಿಳಿಸುತ್ತೇವೆ ಆದ್ದರಿಂದ ಇದು ಸಂವೇದಕದ ಬಗ್ಗೆ ಇರುವ ಪ್ರಮುಖ ಅಂಶಗಳು ಈಗ ಈ ಮಾಹಿತಿಯು ಲಭ್ಯವಿದೆ ಎಂದು ಊಹಿಸಿ ಈ ಡೇಟಾವನ್ನು ಪಬ್ಲಿಷರ್ ತೆಗೆದುಕೊಂಡು ಅದನ್ನು ಬ್ರೋಕರ್ ಅಭಿರಾಮಿಗೆ ಕಳಿಸಲು ಬಯಸುವ ಪ್ರಕಾಶಕರ ಸೆರೆಹಿಡಿಯಲಾಗಿದೆ ಆಂಡ್ರಾಯ್ಡ್ ಫೋನ್ಗಳಲ್ಲಿ ನೀವು ನಿಜವಾಗಿಯೂ ಸರಳವಾದ ಅಪ್ಲಿಕೇಶನ್ ಅನ್ನು ಹೇಗೆ ಬಳಸಬಹುದು ಎಂಬುದನ್ನು ಮಾಧುರಿ ಮೊಬೈಲ್ ಫೋನ್ ಗಳೊಂದಿಗೆ ನಿಮಗೆ ತೋರಿಸುತ್ತಾಳೆ ಅದರ ಮೂಲಕ ಚಲನೆಯನ್ನು ಪತ್ತೆಮಾಡಿದ ಮೇಲೆ ಆ ಮಾಹಿತಿಯನ್ನು ಡೇಟಾ ರೂಪದಲ್ಲಿ ಹೇಗೆ ಕಳಿಸಬಹುದು ಎಂದು ಈಗ ತೋರಿಸಲಾಗುತ್ತದೆ ಮತ್ತು ಪೇಲೋಡ್ ಎಂದು ಕರೆಯಲಾಗುವಂತಹ ಡೇಟಾ ವನ್ನು ನಿಜವಾಗಿ ಈ ಮಾಧ್ಯಮದ ಮೂಲಕ ಹೇಗೆ ರವಾನಿಸಬಹುದು ಎಂಬುದನ್ನು ಕೂಡ ನೋಡೋಣ ಆದ್ದರಿಂದ ಇಲ್ಲಿ ಉಲ್ಲೇಖಿಸಲಾದ ಅಪ್ಲಿಕೇಶನ್ ಅನ್ನು ಸರಿಯಾಗಿ ತಿಳಿದುಕೊಳ್ಳಿ ವಿದ್ಯಾರ್ಥಿ ಸಮಯ ನೋಡಿ 4946 ಗೂಗಲ್ ಪ್ಲೇನಿಂದ ನೀವು ಡೌನ್ಲೋಡ್ ಮಾಡಬಹುದಾದ MQTT ಅನ್ನು ಇಲ್ಲಿ ತೋರಿಸಲಾಗಿದೆ ಮತ್ತು ಇದು ತುಂಬಾ ಸರಳವಾದ ಇಂಟರ್ಫೇಸ್ ಹೊಂದಿದೆ ಎಂದು ನೀವು ಸುಲಭವಾಗಿ ನೋಡಬಹುದು ಇಲ್ಲೊಂದು ಡ್ಯಾಶ್ಬೋರ್ಡ್ ಇದೆ ಸಬ್ ಸ್ಕ್ಯ್ರಬರ್ ಇದೆ ಪಬ್ಲಿಶ್ ಇದೆ ಮತ್ತು ಅಲ್ಲಿ ಸಂಗ್ರಹವಾಗಿರುವ ಸಂದೇಶಗಳನ್ನು ಸಹ ನೀವು ಸುಲಭವಾಗಿ ನೋಡಬಹುದು ನೀವು ಮಾಡಲು ಬಯಸುವ ಯಾವುದೇ ನಿರ್ದಿಷ್ಟ ಟ್ಯೂನಿಂಗ್ ಗಾಗಿ ಸರಳವಾದ ಬಟನ್ ಇದೆ ಮತ್ತು ನೀವು ಇಲ್ಲಿ ಬಹಳ ಎಚ್ಚರಿಕೆಯಿಂದ ನೋಡಬೇಕು ಸ್ಲೈಡಿನಲ್ಲಿ ತೋರಿಸಿರುವ ಈ ಪಬ್ಲಿಶರ್ ನಿಜವಾಗಿಯೂ ಬ್ರೋಕರ್ ಅನ್ನು ಸಂಪರ್ಕಿಸುತ್ತದೆ ಮತ್ತು ಬ್ರೋಕರ್ ಹೆಸರನ್ನು ಇಲ್ಲಿ ನೀವು ಮೇಲೆ ನೋಡಬಹುದು ಇದನ್ನು ಬ್ರೋಕರ್ ಡಾಟ್ ಹೈವೆಂಪ್ ಡಾಟ್ ಕಮ್ broker com ಎಂದು ಕರೆಯಲಾಗುತ್ತದೆ ಮೂಲಭೂತವಾಗಿ ಇಲ್ಲಿ ಈ ತ್ರಿಕೋನ ಆಕೃತಿಯಿಂದ ತೋರಿಸಿರುವ ಈ ಬ್ರೋಕರ್ ಅಂತರ್ಜಾಲದಲ್ಲಿ ಎಲ್ಲೋ ಒಂದು ಕಡೆ ಕ್ಲೌಡ್ ನಲ್ಲಿ ಇರುತ್ತದೆ ಇಲ್ಲಿ ಯಾವುದೇ ಭೌತಿಕ ಯಂತ್ರವಿಲ್ಲ ಇದೇ ನಾವು ಇಲ್ಲಿ ನೋಡುವ ಒಂದು ಅದ್ಭುತ ವಿಷಯವಾಗಿದೆ ಆದ್ದರಿಂದ ನಿಮಗೆ ಯಾವುದೇ ಭೌತಿಕ ಮೂಲಸೌಕರ್ಯಗಳ ಅಗತ್ಯವಿಲ್ಲದೆಯೇ ಸಂವಹನವನ್ನು ಮಾಡಬಹುದು ಇಲ್ಲಿ ತೋರಿಸಿರುವ ಫೋನ್ ಗೆ ಇಂಟರ್ನೆಟ್ ಸಂಪರ್ಕವಿದ್ದರೆ ಅಷ್ಟೇ ಸಾಕು ಪ್ರತಿಯೊಂದು ಫೋನಿನಲ್ಲಿ 3G ಅಥವಾ 4G ಕನೆಕ್ಷನ್ ಗಳು ಇರುತ್ತವೆ ಎಂದು ನಮಗೆ ಗೊತ್ತಿದೆ ಹಾಗಿದ್ದಲ್ಲಿ ಮೋಷನ್ ಎಂಬ ಈ ಸಂದೇಶವನ್ನು ಮತ್ತು ಡಿಟೆಕ್ಟ ಓಕೆ ಎಂಬ ವಿಷಯದ ಪೇಲೋಡ್ ಅನ್ನು ಸುಲಭವಾಗಿ ನಾವು ರವಾನಿಸಬಹುದು ಆದ್ದರಿಂದ ಅಭಿರಾಮಿ ಅವರಿಂದ ಅದನ್ನು ಹೇಗೆ ಮಾಡಲು ಸಾಧ್ಯವಾಗುತ್ತದೆ ಎಂಬುದನ್ನು ನಾವೀಗ ನೋಡೋಣ ಮತ್ತು ನಿಸ್ಸಂಶಯವಾಗಿ ಈ ಡೇಟಾ ವನ್ನು ಪಡೆಯಲು ಒಬ್ಬ ಕಂಜುಮರ್ ಇದ್ದಾನೆ ನಿಮಗೆ ಅದನ್ನು ಪತ್ತೆ ಮಾಡಲು ಮನುಷ್ಯರ ಅಗತ್ಯವಿಲ್ಲ ಎಂದು ನೀವು ನೋಡಬಹುದು ಅದು ಸಂವಹನದ ಮೂಲಕ ಈ ಫೋನ್ಗೆ ಬರುತ್ತದೆ ಏಕೆಂದರೆ ಸಂವಹನಕ್ಕಾಗಿ ಒಂದು ಇಂಟರ್ಫೇಸ್ ಇದೆ ಏಕೆಂದರೆ ಇದು ಒಂದು ಸೆನ್ಸಾರ್ ನೋಡ್ನಂತಿದೆ ಎಂದು ನೀವು ಊಹಿಸಬಹುದು ಈಗ ಆ ಸಂದೇಶ ಹೇಗೆ ಸ್ವಯಂಚಾಲಿತವಾಗಿ ಸಬ್ ಸ್ಕ್ರೈಬರ್ ಕಡೆ ಬರುತ್ತದೆ ಎಂದು ನೋಡೋಣ ಆದ್ದರಿಂದ ಎಲ್ಲಾ ಸಂರಚನೆಗಳನ್ನು ಈಗ ಸಬ್ ಸ್ಕ್ರೈಬರ್ ಕಡೆ ಸುಲಭವಾಗಿ ತೋರಿಸಬಹುದು ಆದ್ದರಿಂದ ಈಗ ಮಾಧುರಿ ಮತ್ತು ಅಭಿರಾಮಿ ಇಲ್ಲಿದ್ದಾರೆ ಇವರಲ್ಲಿ ಮಾಧುರಿ ಸಬ್ ಸ್ಕ್ರೈಬರ್ ಪಾತ್ರದಲ್ಲಿದ್ದಾರೆ ಮತ್ತು ಅಭಿರಾಮಿ ಪಬ್ಲಿಶರ್ ಪಾತ್ರದಲ್ಲಿದ್ದಾರೆ ಎಂದರೆ ಮಾಧುರಿ ಡೇಟಾ ಬೇಕು ಎಂದು ಬಯಸುತ್ತಾರೆ ಮತ್ತು ಅಭಿರಾಮಿ ಡೇಟಾ ವನ್ನು ಕಳಿಸಲು ಶಕ್ತರಾಗಿದ್ದಾರೆ ಸ್ಲೈಡಿನಲ್ಲಿ ಒಂದಾದನಂತರ ಒಂದರಂತೆ ವಿವಿಧ ನೋಡ್ ಗಳನ್ನು ತೋರಿಸಿದೆ ಮತ್ತು ಇಲ್ಲಿ ಇದು ಇನ್ನೊಂದು ನೋಡ್ ಎಂದು ನೀವು ಸುಲಭವಾಗಿ ಗಮನಿಸಬಹುದು ಈಗ ಮೊದಲ ಹೆಜ್ಜೆ ಎಂದರೆ ನಾವು ವಿಷಯದ ಹೆಸರನ್ನು ನಮೂದಿಸುತ್ತೇವೆ ವಿಷಯದ ಹೆಸರು ನಾವು ಈಗಾಗಲೇ ಹೇಳಿದಂತೆ ಮೋಷನ್ ಎಂದು ಇರುತ್ತದೆ ಆದ್ದರಿಂದ ಅವಳು ಮೋಷನ್ ಎಂದು ಟೈಪ್ ಮಾಡುತ್ತಾಳೆ ಮತ್ತು ಅವಳು ಆ ವಿಷಯಕ್ಕೆ ಚಂದಾದಾರರಾಗುತ್ತಾಳೆ ನೀವು ಈಗ ಇಲ್ಲಿ ನೋಡುವ ಹಾಗೆ ಮೋಷನ್ ಎಂಬ ಸಂದೇಶ ಕಾಣುತ್ತದೆ ಡಿಟೆಕ್ಟರ್ ಎಂದು ಕರೆಯಲ್ಪಡುವ ಅಥವಾ ಅನ್ ಡಿಟೆಕ್ಟೆಡ್ ಎಂದು ಏನಾದರೂ ಇದೆಯೇ ಇಲ್ಲ ಆದ್ದರಿಂದ ಅವರು ಮುಂದೆ ಸಂಭವಿಸಬಹುದಾದ ಯಾವುದೇ ಇವೆಂಟ್ ಗಾಗಿ ಕಾಯುತ್ತಿದ್ದಾರೆ ವಿದ್ಯಾರ್ಥಿ ಹೌದು ಇದಕ್ಕೆ ಸಂಪರ್ಕ ಹೊಂದಿದ ಪಿ ಐ ಆರ್ ಸಂವೇದಕದ ಮೂಲಕ ಜರುಗುವ ಇವೆಂಟ್ ಗಾಗಿ ಕಾಯುತ್ತಿದ್ದಾರೆ ವಿದ್ಯಾರ್ಥಿ ಹೌದು ಇದೀಗ ಪಬ್ಲಿಶರ್ ಅವರು ಸಂದೇಶದ ಹೆಸರನ್ನು ಮೋಷನ್ ಎಂದು ಕಳುಹಿಸಲಿದ್ದಾರೆ ಮತ್ತು ಈಗ ಸಂದೇಶವನ್ನು ಸ್ವತಃ ಕರೆಯಲಾಗುತ್ತದೆ ವಿದ್ಯಾರ್ಥಿ ಪತ್ತೆಯಾಗಿದೆ ಇದೀಗ ಸಂದೇಶವು ಪತ್ತೆಯಾಗಿದೆ ಮತ್ತು ಅವಳು ಅದನ್ನು ಈಗ ಪ್ರಕಟಿಸಲಿದ್ದಾಳೆ ಈಗ ಅವಳು ಪಬ್ಲಿಶರ್ ಅನ್ನು ನೋಡಬಹುದು ಮತ್ತು ಅದು ಇಲ್ಲಿ ಡೇಟಾವನ್ನು ಪ್ರಕಟಿಸಿದೆ ಎಂದು ಅದು ಹೇಳುತ್ತದೆ ಈಗ ನಾವು ಇಲ್ಲಿ ಪತ್ತೆ ಹಚ್ಚಿರುವುದನ್ನು ನೋಡಲು ಸಾಧ್ಯವಾಗುತ್ತದೆ ಪಬ್ಲಿಶರ್ ಮತ್ತು ಸಬ್ ಸ್ಕ್ರೈಬರ್ ಅವರು ಭೌತಿಕವಾಗಿ ಸಂಪರ್ಕ ಹೊಂದಿಲ್ಲ ಎಂಬುದಕ್ಕೆ ಇದು ಸ್ಪಷ್ಟ ಸೂಚಕವಾಗಿದೆ ಅಲ್ಲಿ ಅವರ ಸಂದೇಶವನ್ನು ಸ್ವತಂತ್ರವಾಗಿ MQTT ಬ್ರೋಕರ್ಗೆ ಕಳುಹಿಸಲಾಗುತ್ತಿದೆ ಮತ್ತು ಬ್ರೋಕರ್ಗೆ ಒಂದು ವಿಷಯವಿದೆ ಒಂದು ನಿರ್ದಿಷ್ಟ ಡೇಟಾದಲ್ಲಿ ಆಸಕ್ತಿ ಹೊಂದಿದ ಎಲ್ಲರಿಗೂ ಈ ಸಂದೇಶವನ್ನು ನೀಡಲಾಗುತ್ತದೆ ಆದ್ದರಿಂದ ಇದು ರೀತಿಯ ರೂಟಿಂಗ್ನಂತಿದೆ ಆದ್ದರಿಂದ ಈ ಯಂತ್ರವು ಈಗ ಡೇಟಾವನ್ನು ಸ್ವೀಕರಿಸಿದೆ ಈಗ ಇಲ್ಲಿಂದ ಅನೇಕ ಆಸಕ್ತಿದಾಯಕ ಸಂಗತಿಗಳು ಸಂಭವಿಸಬಹುದು ಅಂದರೆ ಈಗಾಗಲೇ ಸಂದೇಶವನ್ನು ಪಡೆದ ನೋಡ್ ಮುಂದಿನ ಸಂಗತಿಗಳನ್ನು ರೆಕಾರ್ಡ್ ಮಾಡಲು ಒಂದು ಸಂದೇಶವನ್ನು ಕಳುಹಿಸಬಹುದು ಅಥವಾ ಬಾಗಿಲು ಪ್ರವೇಶವನ್ನು ತೆರೆಯಲು ವ್ಯವಸ್ಥೆಯನ್ನು ಕೇಳುವ ಸಂದೇಶವನ್ನು ಹಿಂತಿರುಗಿಸಬಹುದು ಪ್ರೋಟೋಕಾಲ್ನ ಉಳಿದ ಭಾಗವನ್ನು ನಾವು ಅದರ ಪೂರ್ಣ ವಾಸ್ತುಶಿಲ್ಪದಲ್ಲಿ ಮುಂದೆ ನೋಡುತ್ತೇವೆ ಧನ್ಯವಾದಗಳು